ಎಲ್ಲರಿಗೂ ನಮಸ್ಕಾರ ಕಾಂಕ್ರೀಟ್ ಬಾಳಿಕೆ ಪರಿಚಯದ ಕುರಿತು ಈ ಮಾತುಕತೆಗೆ ಸ್ವಾಗತ ಈ ಮಾತುಕತೆಯ ಉದ್ದೇಶವೆಂದರೆ ಕಾಂಕ್ರೀಟ್ನ ಬಾಳಿಕೆಗಳ ಅಂಶಗಳನ್ನು ನೋಡುವುದು ಮತ್ತು ಕಾಂಕ್ರೀಟ್ ನಿರ್ಮಾಣದಲ್ಲಿ ಬಾಳಿಕೆ ಹೇಗೆ ವಿನ್ಯಾಸಗೊಳಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಆದ್ದರಿಂದ ಮೊದಲನೆಯದಾಗಿ ನಾವು ಮೂಲಭೂತ ತಿಳುವಳಿಕೆಯನ್ನು ತೆಗೆದುಕೊಳ್ಳೋಣ ಅಥವಾ ಬಾಳಿಕೆಗೆ ಸಾಂಪ್ರದಾಯಿಕ ವ್ಯಾಖ್ಯಾನಗಳನ್ನು ನೋಡೋಣ ಏಕೆಂದರೆ ಅಮೆರಿಕನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಡಾಕ್ಯುಮೆಂಟ್ಗೆ ಸಂಬಂಧಿಸಿದಂತೆ ಅವು ಬಾಳಿಕೆಗಳನ್ನು ಹವಾಮಾನ ಕ್ರಿಯೆ ರಾಸಾಯನಿಕ ದಾಳಿ ಸವೆತ ಅಥವಾ ಯಾವುದೇ ಪ್ರಕ್ರಿಯೆಯನ್ನು ವಿರೋಧಿಸುವ ಸಾಮರ್ಥ್ಯ ಎಂದು ವ್ಯಾಖ್ಯಾನಿಸುತ್ತವೆ ಹಾಳಾಗುವ ಪ್ರಕ್ರಿಯೆ ಅನ್ನಬಹದು ಆದ್ದರಿಂದ ಬಾಳಿಕೆಗಳಲ್ಲಿ ಬಹಳಷ್ಟು ತೊಡಗಿಸಿಕೊಂಡಿದೆ ಏಕೆಂದರೆ ನೀವು ಈ ಪಠ್ಯದಲ್ಲಿ ಒಂದೆರಡು ಉಪನ್ಯಾಸಗಳಲ್ಲಿ ನಂತರ ನೋಡುತ್ತೀರಿ ನಂತರ ನೀವು ವಿವಿಧ ರೀತಿಯ ಬಾಳಿಕೆ ಸಮಸ್ಯೆಗಳನ್ನು ನೋಡುತ್ತೀರಿ ಮತ್ತು ಅವು ಕಾಂಕ್ರೀಟ್ನ ಗುಣಲಕ್ಷಣಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಆದ್ದರಿಂದ ಕಾಂಕ್ರೀಟ್ ನಲ್ಲಿ ಹಲವಾರು ವಿಧದ ಬಾಳಿಕೆ ಸಮಸ್ಯೆಗಳಿವೆ ಆದರೆ ಹೆಚ್ಚಾಗಿ ನೀವು ನೋಡುವುದು ಈ ಸಮಸ್ಯೆಗಳ ಅಭಿವ್ಯಕ್ತಿ ಎಂದರೆ ಮೇಲ್ಮೈಯಿಂದ ದ್ರವ್ಯರಾಶಿಯ ಪ್ರಗತಿಪರ ನಷ್ಟದ ರೂಪದಲ್ಲಿ ಅಂದರೆ ಮೇಲ್ಮೈಯಿಂದ ನಿರಂತರ ಸವೆತ ಉಂಟಾಗುತ್ತದೆ ಒಳಮುಖವಾಗಿ ಅಥವಾ ಹಲವಾರು ವಿಧಗಳಲ್ಲಿ ಸಂಭವಿಸಬಹುದಾದ ಪರಿಮಾಣ ಬದಲಾವಣೆಗಳಿವೆ ಪೇಸ್ಟ್ ತನ್ನದೇ ಆದ ಮೇಲೆ ವಿಸ್ತರಿಸಬಹುದು ಕೆಲವು ಸಮಸ್ಯೆಗಳಿಂದಾಗಿ ಒಟ್ಟು ವಿಸ್ತರಿಸಬಹುದು ಅಥವಾ ಪೇಸ್ಟ್ ಮತ್ತು ಒಟ್ಟು ಎರಡೂ ವಾಸ್ತವವಾಗಿ ವಿಸ್ತರಿಸಬಹುದು ಅಥವಾ ಕೆಲವೊಮ್ಮೆ ತುಕ್ಕು ಮತ್ತು ಪರಿಣಾಮವಾಗಿ ಒತ್ತಡಗಳಿಂದಾಗಿ ಸುತ್ತಮುತ್ತಲಿನ ಕಾಂಕ್ರೀಟ್ನಲ್ಲಿ ಉಕ್ಕು ವಿಸ್ತರಿಸುತ್ತದೆ ಆದ್ದರಿಂದ ಕಾಂಕ್ರೀಟ್ನಲ್ಲಿ ಹಲವಾರು ವಿಭಿನ್ನ ರೀತಿಯ ಬಾಳಿಕೆ ಸಮಸ್ಯೆಗಳಿವೆ ಆದರೆ ಹೆಚ್ಚಾಗಿ ನೀವು ನೋಡುವುದು ಈ ಸಮಸ್ಯೆಗಳ ಅಭಿವ್ಯಕ್ತಿಯಾಗಿದೆ ಮೇಲ್ಮೈಯಿಂದ ದ್ರವ್ಯರಾಶಿಯ ಪ್ರಗತಿಶೀಲ ನಷ್ಟ ಅಂದರೆ ನಿರಂತರ ಸವೆತ ಸಂಭವಿಸುತ್ತದೆ ಮೇಲ್ಮೈಯಿಂದ ಒಳಕ್ಕೆ ಅಥವಾ ಪರಿಮಾಣದ ಬದಲಾವಣೆಗಳು ಹಲವಾರು ವಿಭಿನ್ನವಾಗಿ ಸಂಭವಿಸಬಹುದು ಮಾರ್ಗಗಳು ಪೇಸ್ಟ್ ತನ್ನದೇ ಆದ ಮೇಲೆ ವಿಸ್ತರಿಸಬಹುದು ಕೆಲವು ಸಮಸ್ಯೆಗಳಿಂದಾಗಿ ಒಟ್ಟು ವಿಸ್ತರಿಸಬಹುದು ಅಥವಾ ಪೇಸ್ಟ್ ಮತ್ತು ಒಟ್ಟು ಎರಡೂ ವಾಸ್ತವವಾಗಿ ವಿಸ್ತರಿಸಬಹುದು ಅಥವಾ ಕೆಲವೊಮ್ಮೆ ಉಕ್ಕು ವಿಸ್ತರಿಸುತ್ತದೆ ಸುತ್ತಮುತ್ತಲಿನ ಕಾಂಕ್ರೀಟ್ನಲ್ಲಿ ತುಕ್ಕು ಮತ್ತು ಪರಿಣಾಮವಾಗಿ ಒತ್ತಡಗಳು ಈಗ ಕಾಂಕ್ರೀಟ್ಗೆನ ಸಂಬಂಧಿಸಿದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ನೀವು ಪ್ರಪಂಚದಾದ್ಯಂತದ ಕಾಂಕ್ರೀಟ್ ರಚನೆಗಳಿಗೆ ಮೂರು ಪ್ರಾಥಮಿಕ ವಿಷಯಗಳನ್ನು ನೋಡಬಹುದು ಮೊದಲ ಮತ್ತು ಪ್ರಮುಖ ವಿಷಯವೆಂದರೆ ಬಲಪಡಿಸುವ ಬಾರ್ಗಳ ತುಕ್ಕುಇದು ಬಹುಶಃ ಅತ್ಯಂತ ಹಾನಿಕಾರಕ ಸಮಸ್ಯೆಯಾಗಿದೆ ಏಕೆಂದರೆ ಅಂತಿಮವಾಗಿ ಇದು ಕಾಂಕ್ರೀಟ್ ರಚನೆಯ ರಚನಾತ್ಮಕ ಸಮಗ್ರತೆಯ ಮೇಲೆ ಪರಿಣಾಮ ಬೀರುತ್ತದೆ ನಂತರ ನೀವು ಪ್ರಪಂಚದಾದ್ಯಂತ ಸಣ್ಣ ಸ್ಥಳಗಳಲ್ಲಿರುವಿರಿ ನೀವು ಸಲ್ಫೇಟ್ದಾಳಿ ಆಸಿಡ್ ದಾಳಿ ಮತ್ತು ರಾಸಾಯನಿಕ ದಾಳಿಯ ರೂಪಗಳನ್ನು ಹೊಂದಿದ್ದೀರಿ ಮತ್ತು ಅದು ಸ್ವಲ್ಪ ಮಟ್ಟಿಗೆ ಕಾಂಕ್ರೀಟ್ನ ಸಮಗ್ರತೆಗೆ ಪರಿಣಾಮ ಬೀರಬಹುದು ಆದರೆ ಅದು ತುಕ್ಕು ಮಾಡುವ ಅಪಾಯಗಳನ್ನು ಉಂಟುಮಾಡುವುದಿಲ್ಲ ತದನಂತರ ನೀವು ಅಲ್ಕಲೈ ಸಿಲಿಕಾalkali-silica ಪ್ರತಿಕ್ರಿಯಾತ್ಮಕತೆಯಂತಹ ಹೆಚ್ಚಿನ ಸ್ಥಳ ನಿರ್ದಿಷ್ಟ ಸಮಸ್ಯೆಗಳನ್ನು ಹೊಂದಿದ್ದೀರಿ ಅದು ನಿಮ್ಮ ಒಟ್ಟು ಮೊತ್ತದಲ್ಲಿ ಕೆಲವು ನಿರ್ದಿಷ್ಟ ಪ್ರತಿಕ್ರಿಯಾತ್ಮಕ ಸಿಲಿಕಾ ತಳಿಗಳನ್ನು ಹೊಂದಿರುವಾಗ ಮಾತ್ರ ಸಂಭವಿಸುತ್ತದೆ ಇದು ಕಾಂಕ್ರೀಟ್ ತಯಾರಿಸಿದ ಪ್ರದೇಶದಲ್ಲಿ ಲಭ್ಯವಿದೆ ನಾವು ವಿಳಂಬವಾದ ಎಟ್ರಿಂಗೈಟ್ ರಚನೆಯಂತಹ ಕೆಲವು ಸಮಸ್ಯೆಗಳನ್ನು ಹೊಂದಿರಬಹುದು ಇದು ಹೆಚ್ಚಿನ ಸಂಸ್ಕರಣೆಗೆ ಸಂಬಂಧಿಸಿದ ಸಮಸ್ಯೆಯಾಗಿದ್ದು ಹೆಚ್ಚಿನ ತಾಪಮಾನದಲ್ಲಿ ಕಾಂಕ್ರೀಟ್ ಅನ್ನು ಗುಣಪಡಿಸಲಾಗುತ್ತದೆ ಈಗ ನೀವು ಅರ್ಥಮಾಡಿಕೊಳ್ಳಬೇಕಾದ ಒಂದು ವಿಷಯವೆಂದರೆ ಬಾಳಿಕೆಯಂತ ವಿಷಯ ನಾವು ಪ್ರಯೋಗಾಲಯದಲ್ಲಿ ಅಧ್ಯಯನ ಮಾಡಿವದು ಸರಳ ವಿದ್ಯಮಾನವಲ್ಲ ಕ್ಷೇತ್ರದಲ್ಲಿ ಬಾಳಿಕೆ ವಿಷಯದ ಸಮಸ್ಯೆಗಳಿಗೆ ಕಾರಣವಾಗುವ ಅನೇಕ ಸಾರಿಗೆ ಕಾರ್ಯವಿಧಾನಗಳಿವೆ ಈಗ ಸಾರಿಗೆ ಕಾರ್ಯವಿಧಾನಗಳು ಮತ್ತೆ ಹೆಚ್ಚಿನ ಸಂಶೋಧನೆಯ ವಿಷಯವಾಗಿದೆ ಏಕೆಂದರೆ ಲ್ಯಾಬ್ ಕಾರ್ಯವಿಧಾನಗಳ ಅನುಕರಿಸುವ ಕಾರ್ಯವಿಧಾನಗಳೊಂದಿಗೆ ಕ್ಷೇತ್ರದಲ್ಲಿ ಸಂಭವಿಸುವ ಬಾಳಿಕೆ ಸಮಸ್ಯೆಗಳನ್ನು ಹೇಗೆ ಉತ್ತಮವಾಗಿ ಪ್ರತಿಬಿಂಬಿಸಬೇಕು ಎಂಬುದನ್ನು ಜನರು ಅರ್ಥಮಾಡಿಕೊಳ್ಳಲು ಬಯಸುತ್ತಾರೆ ಇದು ಕಾಂಕ್ರೀಟ್ ರಚನೆಗಳ ಬಾಳಿಕೆ ಆಧಾರಿತ ವಿನ್ಯಾಸವನ್ನು ಸಕ್ರಿಯಗೊಳಿಸಲು ಕಾಂಕ್ರೀಟ್ನ ಗುಣಲಕ್ಷಣಗಳನ್ನು ನಿಜವಾಗಿ ಅರ್ಥಮಾಡಿಕೊಳ್ಳಬಹುದು ಈಗ ಸಾಮಾನ್ಯವಾಗಿ ಕಾಂಕ್ರೀಟ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮಿಶ್ರ ವಿನ್ಯಾಸದಲ್ಲಿ ವಸ್ತುಗಳ ಆಯ್ಕೆಯ ಮೂಲಕ ನಾವು ಬಾಳಿಕೆಗಳನ್ನು ನಿಭಾಯಿಸುತ್ತೇವೆ ನಾವು ಸರಿಯಾದ ರೀತಿಯ ವಸ್ತುಗಳನ್ನು ಬಳಸುತ್ತಿದ್ದೇವೆ ಎಂದು ನಾವು ಖಚಿತಪಡಿಸುತ್ತೇವೆ ಮಿಶ್ರ ವಿನ್ಯಾಸ ಕಾರ್ಯವಿಧಾನಗಳು ಸೂಕ್ತವೆಂದು ನಾವು ಖಚಿತಪಡಿಸುತ್ತೇವೆ ಮತ್ತು ಬಾಳಿಕೆಗೆ ಸಂಬಂಧಿಸಿದಂತೆ ನೋಡಬೇಕಾದ ವಿವಿಧ ಮಾನದಂಡಗಳನ್ನು ನಿಜವಾಗಿ ಸೂಚಿಸುವ ಕೋಡ್ ಅನ್ನು ನಾವು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದೇವೆ ಎಂದು ನಾವು ಖಚಿತಪಡಿಸುತ್ತೇವೆ ಆದರೆ ಬಹಳ ವಿರಳವಾಗಿ ನಾವು ರಚನೆಯಲ್ಲಿ ಬಾಳಿಕೆಗಾಗಿ ಪರಿಶೀಲಿಸುತ್ತೇವೆ ಅದು ರಚನೆಯಲ್ಲಿ ನಿಜವಾಗಿ ಭೇಟಿಯಾಗುತ್ತಿದೆಯೇ ಎಂದು ನಾವು ನಿಜವಾಗಿಯೂ ನೋಡುವುದಿಲ್ಲ ಆದ್ದರಿಂದ ನಾವು ರಚನೆಯಲ್ಲಿ ಕಾಂಕ್ರೀಟ್ನ ಬಾಳಿಕೆಗಳನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಲು ಮತ್ತು ಅರ್ಥಮಾಡಿಕೊಳ್ಳಲು ನಾವು ಹೆಚ್ಚು ವಿವರವಾಗಿ ನೋಡಬೇಕಾಗಿದೆ ಈಗ ಬಾಳಿಕೆಗೆ ಒಂದು ಅಗತ್ಯ ಅಂಶವೆಂದರೆ ಕಾಂಕ್ರೀಟ್ನಲ್ಲಿರುವ ಅಥವಾ ಬಾಹ್ಯ ಪರಿಸರದಿಂದ ನೀರು ಕಾಂಕ್ರೀಟ್ ಅನ್ನು ಭೇದಿಸುವದು ಹಿಂದಿನ ಸ್ಲೈಡ್ ತುಕ್ಕು ರಾಸಾಯನಿಕ ದಾಳಿಅಲ್ಕಲೈ ಸಿಲಿಕಾ Alkali-silica ಪ್ರತಿಕ್ರಿಯೆ ಡಿಇಎಫ್ನಲ್ಲಿ ನಾನು ಮಾತನಾಡಿದ ಕಾಂಕ್ರೀಟ್ನ ಎಲ್ಲಾ ಬಾಳಿಕೆ ಸಮಸ್ಯೆಗಳಿಗೆ ಈ ಎಲ್ಲಾ ಸಮಸ್ಯೆಗಳು ನಿಜವಾಗಿ ಪ್ರಕಟವಾಗಲು ನೀರಿನ ಉಪಸ್ಥಿತಿಯು ಸಂಪೂರ್ಣವಾಗಿ ಅವಶ್ಯಕವಾಗಿದೆ ವ್ಯವಸ್ಥೆಯಲ್ಲಿ ನೀರು ಇಲ್ಲದೆ ನೀವು ನಿಜವಾಗಿಯೂ ಯಾವುದೇ ಬಾಳಿಕೆ ಸಮಸ್ಯೆಗಳನ್ನು ಹೊಂದಿರುವುದಿಲ್ಲ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಶುಷ್ಕ ವಾತಾವರಣದಲ್ಲಿ ನೀವು ಕಾಂಕ್ರೀಟ್ ಅನ್ನು ನಿರ್ವಹಿಸಿದರೆ ಕಾಂಕ್ರೀಟ್ನ ಬಾಳಿಕೆ ಅಥವಾ ಸೇವಾ ಜೀವನದ ಬಾಳಿಕೆಗೆ ನೀವು ನಿಜವಾಗಿಯೂ ದೊಡ್ಡ ಸಮಸ್ಯೆಯನ್ನು ಹೊಂದಿಲ್ಲ ಆದ್ದರಿಂದ ಬಾಳಿಕೆ ಕಾಂಕ್ರೀಟ್ ನ ನೀರಿನ ಬಿಗಿತ ಅಥವಾ ಕಾಂಕ್ರೀಟ್ನ ಪ್ರವೇಶಸಾಧ್ಯತೆಗೆ ಅಂತರ್ಗತವಾಗಿ ಸಂಬಂಧಿಸಿದೆ ಆದ್ದರಿಂದ ನೀರಿಲ್ಲದೆ ಈ ಹೆಚ್ಚಿನ ಪ್ರತಿಕ್ರಿಯೆಗಳು ಸಂಭವಿಸುವುದಿಲ್ಲ ಆದ್ದರಿಂದ ಕಾಂಕ್ರೀಟ್ನ ಪ್ರವೇಶಸಾಧ್ಯತೆಯು ಕಾಂಕ್ರೀಟ್ನ ಲ್ಲಿನ ರಂಧ್ರದ ಸ್ಥಳಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ ಎಂಬುದಕ್ಕೆ ಸಂಬಂಧಿಸಿದೆ ಎಂದು ನಮಗೆ ತಿಳಿದಿದೆ ಈಗ ಕಾಂಕ್ರೀಟ್ ನಲ್ಲಿ ರಂಧ್ರಗಳು ಏಕೆ ರೂಪುಗೊಳ್ಳುತ್ತವೆ ಸಿಮೆಂಟ್ ರಸಾಯನಶಾಸ್ತ್ರವನ್ನು ನೀವು ಅರ್ಥಮಾಡಿಕೊಂಡಿದ್ದರೆ ಸಿಮೆಂಟೀಯಸ್ ಘಟಕಗಳು ಅಥವಾ ಸಂಯುಕ್ತಗಳಿಂದ ಸಿಮೆಂಟೀಯಸ್ ಹೈಡ್ರೇಶನ್ ಉತ್ಪನ್ನಗಳ ರಚನೆಯ ಪ್ರತಿಕ್ರಿಯೆಯು ರಂಧ್ರಗಳ ಸ್ಥಳಗಳ ಉತ್ಪಾದನೆಗೆ ಕಾರಣವಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಏಕೆಂದರೆ ನೀವು ಜಲಸಂಚಯನ ಉತ್ಪನ್ನಗಳಿಂದ ರಂಧ್ರಗಳನ್ನು ಸಂಪೂರ್ಣವಾಗಿ ಭರ್ತಿ ಮಾಡುವುದಿಲ್ಲ ಪ್ರಗತಿಶೀಲ ಜಲಸಂಚಯನ ಸಂಭವಿಸಿದಂತೆ ಈ ರಂಧ್ರಗಳ ಸ್ಥಳಗಳು ಚಿಕ್ಕದಾಗಿರುತ್ತವೆ ಮತ್ತು ಸಣ್ಣದಾಗಿರುತ್ತವೆ ಏಕೆಂದರೆ ರಂಧ್ರಗಳ ಸ್ಥಳಗಳು ಚಿಕ್ಕದಾಗುವುದರಿಂದ ಅವುಗಳ ಪರಸ್ಪರ ಸಂಪರ್ಕವೂ ಕಡಿಮೆಯಾಗುತ್ತದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀರು ಅಥವಾ ಇನ್ನಾವುದೇ ಆಕ್ರಮಣಕಾರಿ ರಾಸಾಯನಿಕವು ಕಾಂಕ್ರೀಟ್ ಗೆ ನುಗ್ಗುವ ಸುಲಭವು ಪ್ರಗತಿಪರ ಜಲಸಂಚಯನಕ್ಕೆ ಸಂಬಂಧಿಸಿದಂತೆ ಕಡಿಮೆಯಾಗುತ್ತದೆ ಆದರೆ ಕೆಲವು ನಿದರ್ಶನಗಳಲ್ಲಿ ನೀವು ಸರಂಧ್ರತೆಯನ್ನು ನೇರವಾಗಿ ಪ್ರವೇಶಸಾಧ್ಯತೆಗೆ ಸಂಪರ್ಕ ಹೊಂದಿಲ್ಲದಿರಬಹುದು ಉದಾಹರಣೆಗೆ ನೀವು ಸಾಕಷ್ಟು ವಾಯ್ಡ್ಗಳನ್ನು ಹೊಂದಿರುವ ವಾಯು ಪ್ರವೇಶ ವ್ಯವಸ್ಥೆಗಳನ್ನು ಹೊಂದಿದ್ದರೆ ಆದರೆ ಈ ವಾಯ್ಡ್ಗಳನ್ನು ಮೂಲಭೂತವಾಗಿ ಸಿಮೆಂಟ್ ಅನುಪಾತದ ಕಾಂಕ್ರೀಟ್ಗೆ ಹೆಚ್ಚಿನ ನೀರಿಗಾಗಿ ನಾವು ನಿರೀಕ್ಷಿಸಿದ ರೀತಿಯಲ್ಲಿ ಸಂಪರ್ಕಿಸಬೇಕಾಗಿಲ್ಲ ಹೆಚ್ಚಿನ ನೀರಿನ ಸಿಮೆಂಟ್ ಅನುಪಾತದ ಕಾಂಕ್ರೀಟ್ನconcreteಲ್ಲಿ ನಾವು ಸಾಕಷ್ಟು ಸರಂಧ್ರತೆಯನ್ನು ಹೊಂದಿದ್ದೇವೆ ಅದು ಹೆಚ್ಚು ಪರಸ್ಪರ ಸಂಬಂಧ ಹೊಂದಿದೆ ಆದರೆ ಗಾಳಿಯ ಪ್ರವೇಶ ವ್ಯವಸ್ಥೆಯಲ್ಲಿ ಅದು ಹಾಗೆ ಇರಬೇಕಾಗಿಲ್ಲ ಹಾಗಾಗಿ ನಾನು ಪಡೆಯಲು ಪ್ರಯತ್ನಿಸುತ್ತಿರುವುದು ಎಲ್ಲಾ ರೀತಿಯ ಸಿಮೆಂಟೀಯಸ್ ವ್ಯವಸ್ಥೆಗಳಿಗೆ ಸರಂಧ್ರತೆ ಮತ್ತು ಪ್ರವೇಶಸಾಧ್ಯತೆಯನ್ನು ನೇರವಾಗಿ ಜೋಡಿಸಬೇಕಾಗಿಲ್ಲ ಆದರೆ ಬಹುಪಾಲು ಅವು ಪರಸ್ಪರ ಸಂಬಂಧ ಹೊಂದಿವೆ ಆದ್ದರಿಂದ ರಂಧ್ರಗಳ ಪರಸ್ಪರ ಸಂಪರ್ಕವು ಪ್ರಶ್ನೆಯಾಗಿದೆ ಉದಾಹರಣೆಗೆ ನೀವು ಎ ಮತ್ತು ಬಿ ಎಂಬ ಈ ಎರಡು ವ್ಯವಸ್ಥೆಗಳನ್ನು ನೋಡಿದರೆ ಎ ನಲ್ಲಿ ನಿಮಗೆ ಸಾಕಷ್ಟು ಸರಂಧ್ರತೆ ಇದೆ ಆದರೆ ಈ ಸರಂಧ್ರತೆಯು ನಿಜವಾಗಿಯೂ ಪರಸ್ಪರ ಸಂಬಂಧ ಹೊಂದಿಲ್ಲ ಬಿ ಯಲ್ಲಿ ನೀವು ಅನೇಕ ಪ್ರತ್ಯೇಕ ರಂಧ್ರಗಳನ್ನು ಹೊಂದಿಲ್ಲ ಆದರೆ ನಂತರ ಯಾವುದೇ ರಂಧ್ರಗಳು ಸಾಕಷ್ಟು ಉತ್ತಮವಾಗಿ ಸಂಪರ್ಕ ಹೊಂದಿವೆ ಏಕೆಂದರೆ ಬಿ ವ್ಯವಸ್ಥೆಯ ಮೂಲಕ ದ್ರವದ ಪ್ರವೇಶವು ಎ ಸಿಸ್ಟಮ್ ಮೂಲಕ ಪ್ರವೇಶಿಸುವಿಕೆಗಿಂತ ಸುಲಭವಾಗುತ್ತದೆ ನೀವು ಅದನ್ನು ಸ್ಪಷ್ಟವಾಗಿ ಊಹಿಸಬಹುದು ಆದ್ದರಿಂದ ಕಾಂಕ್ರೀಟ್ ನಲ್ಲಿ ಪ್ರವೇಶಸಾಧ್ಯತೆ ಅಥವಾ ಸರಂಧ್ರತೆಗೆ ಸಂಬಂಧಿಸಿದಂತೆ ನೀವು ಕಾಂಕ್ರೀಟ್ ಅನ್ನು ವಿವಿಧ ಹಂತಗಳಾಗಿ ವಿಂಗಡಿಸಬಹುದು ನೀವು ಪೇಸ್ಟ್ ಹೊಂದಿದ್ದೀರಿ ನೀವು ಒಟ್ಟು ಹಂತವನ್ನು ಹೊಂದಿದ್ದೀರಿ ಮತ್ತು ನಂತರ ನೀವು ಪೇಸ್ಟ್ ಮತ್ತು ಒಟ್ಟು ನಡುವೆ ಇಂಟರ್ಫೇಸಿಯಲ್ ವಲಯವನ್ನು ಹೊಂದಿರುವಿರಿ ಪೇಸ್ಟ್ ಸ್ವತಃ ಅತಿ ಹೆಚ್ಚು ಸರಂಧ್ರತೆಯನ್ನು ಹೊಂದಿದೆ ಆದರೆ ನಂತರ ಮತ್ತೆ ಈ ರಂಧ್ರಗಳು ಮೂಲಭೂತವಾಗಿ ಬಹಳ ಸಣ್ಣ ಗಾತ್ರದ ಪ್ರಮಾಣದಲ್ಲಿರುತ್ತವೆ ಆದರೆ ನೀವು ಇಂಟರ್ಫೇಸಿಯಲ್ ಟ್ರಾನ್ಸಿಶನ್ ವಲಯಕ್ಕೆ ಹೋದಾಗ ಅದು ನಿಮಗೆ ಸಂಪೂರ್ಣವಾಗಿ ವಿಭಿನ್ನ ಮತ್ತು ಹೆಚ್ಚು ಒರಟಾದ ಗಾತ್ರದ ಸರಂಧ್ರತೆಯನ್ನು ನೀಡುತ್ತದೆ ಮತ್ತು ಅದು ಆದ್ಯತೆಯನ್ನು ನೀಡುತ್ತದೆ ಕಾಂಕ್ರೀಟ್ ಮೂಲಕ ದ್ರವಗಳ ಸಾಗಣೆಯ ಮಾರ್ಗನೀಡುತ್ತದೆ ಆದ್ದರಿಂದ ಮತ್ತೆ ಬಿರುಕುಗಳು ಮತ್ತು ಇಂಟರ್ಫೇಸಿಯಲ್ ಟ್ರಾನ್ಸಿಶನ್ ವಲಯ ಮೈಕ್ರೊ ಬಿರುಕುಗಳ ಉಪಸ್ಥಿತಿ ಮತ್ತು ಇಂಟರ್ಫೇಸಿಯಲ್ ಟ್ರಾನ್ಸಿಶನ್ ವಲಯದ ಸುತ್ತಲಿನ ಹೆಚ್ಚಿನ ಸರಂಧ್ರತೆಯು ಹೆಚ್ಚಿನ ಕಾಂಕ್ರೀಟ್ನೀರು ಮತ್ತು ಇತರ ಆಕ್ರಮಣಕಾರಿ ರಾಸಾಯನಿಕಗಳಿಗೆ ಸಾಕಷ್ಟು ಪ್ರವೇಶಸಾಧ್ಯವಾಗಲು ಪ್ರಾಥಮಿಕ ಕಾರಣಗಳಾಗಿವೆ ಸರಂಧ್ರತೆ ಏನು ಮತ್ತು ವ್ಯವಸ್ಥೆಗಳ ಪ್ರವೇಶಸಾಧ್ಯತೆಯನ್ನು ಕಾಂಕ್ರೀಟ್ ನಲ್ಲಿ ಹೇಗೆ ಅಧ್ಯಯನ ಮಾಡುವುದು ಎಂಬುದರ ಕುರಿತು ಈಗ ವಿವಿಧ ಮಾರ್ಗಗಳಿವೆ ಆದರೆ ಸರಂಧ್ರತೆಯನ್ನು ಅರ್ಥಮಾಡಿಕೊಳ್ಳುವ ಮತ್ತು ರಂಧ್ರಗಳ ಗಾತ್ರದ ವಿತರಣೆಯ ಸಾಮಾನ್ಯ ವಿಧಾನವೆಂದರೆ ಪಾದರಸದ ಒಳನುಗ್ಗುವಿಕೆ ಪೊರೊಸಿಮೆಟ್ರಿ ಆದ್ದರಿಂದ ಈ ಪ್ರಯೋಗ ಮತ್ತು ರಂಧ್ರದ ಪ್ರವೇಶ ವ್ಯಾಸದ ಪರಿಣಾಮವಾಗಿ ಉತ್ಪತ್ತಿಯಾಗುವ ವಿಶಿಷ್ಟ ಕಥಾವಸ್ತುವನ್ನು ನೀವು ನೋಡಿದರೆ ಪಾದರಸದ ಒಳನುಗ್ಗುವಿಕೆ ಪೊರೊಸಿಮೆಟ್ರಿ ಯಿಂದ ಕೆಲವು ಡೇಟಾ ವನ್ನು ನೋಡೋಣ ಧ್ರದ ಪ್ರವೇಶ ವ್ಯಾಸವು ಚಿಕ್ಕದಾಗುತ್ತಿದ್ದಂತೆ ನೀವು ಪಾದರಸವು ಈ ರಂಧ್ರಗಳನ್ನು ಒಳನುಗ್ಗುವ ಒತ್ತಡವನ್ನು ಹೆಚ್ಚಿಸಬೇಕಾಗುತ್ತದೆ ಆದ್ದರಿಂದ ಒತ್ತಡವು ಹೆಚ್ಚಾದಂತೆ ಹೆಚ್ಚು ಹೆಚ್ಚು ಪಾದರಸವು ರಂಧ್ರಗಳನ್ನು ಒಳನುಗ್ಗಿಸುತ್ತದೆ ಮತ್ತು ಒಂದು ನಿರ್ದಿಷ್ಟ ಸಮಯದಲ್ಲಿ ಪಾದರಸದ ಒಳನುಗ್ಗುವಿಕೆಯ ಮಟ್ಟದಲ್ಲಿ ಹಠಾತ್ ಹೆಚ್ಚಳವಿದೆ ಎಂದು ನೀವು ನೋಡುತ್ತೀರಿ ಮತ್ತು ಸಿಮೆಂಟೀಯಸ್ ವಸ್ತುಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಪರಿಭಾಷೆಯಲ್ಲಿ ಆ ಹಂತವನ್ನು ಮಿತಿ ಎಂದು ಕರೆಯಲಾಗುತ್ತದೆ ರಂಧ್ರದ ಗಾತ್ರ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಕಾಂಕ್ರೀಟ್ನಲ್ಲಿನ ಸರಂಧ್ರ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಪ್ರವಾಹ ಮಾಡಲು ಪಾದರಸವನ್ನು ನಿವಾರಿಸಬೇಕಾದ ಗರಿಷ್ಠ ಗಾತ್ರವಾಗಿದೆ ಆದ್ದರಿಂದ ಮಿತಿ ರಂಧ್ರದ ಗಾತ್ರವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕೆಂದರೆ ಅದು ಲಭ್ಯವಿರುವ ಗಾತ್ರವನ್ನು ಆಗಾಗ್ಗೆ ವ್ಯಾಖ್ಯಾನಿಸುತ್ತದೆ ಏಕೆಂದರೆ ಒಳಬರುವ ದ್ರವವು ವಸ್ತುವನ್ನು ಭೇದಿಸುವುದಕ್ಕಾಗಿ ಜಯಿಸಬೇಕು ಆದ್ದರಿಂದ ನೀವು ನೀರನ್ನು ವ್ಯವಸ್ಥೆಯ ಸಿಮೆಂಟ್ ಅನುಪಾತಕ್ಕೆ ಇಳಿಸಿದಾಗ ಈ ಮಿತಿ ರಂಧ್ರ ಕಡಿಮೆಯಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀರಿನ ಸಿಮೆಂಟ್ ಅನುಪಾತವನ್ನು ಕಡಿಮೆಗೊಳಿಸುವುದರಿಂದ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿರುವ ಸರಂಧ್ರತೆಯು ಕಡಿಮೆಯಾಗುತ್ತಿರುವಾಗ ಮಿತಿ ರಂಧ್ರದ ಗಾತ್ರವೂ ಕಡಿಮೆಯಾಗುತ್ತದೆ ಪಾದರಸದ ಒಳನುಗ್ಗುವಿಕೆ ಪೊರೊಸಿಮೆಟ್ರಿ ಯಲ್ಲಿ ಮತ್ತೊಂದು ನಿಯತಾಂಕವಿದೆ ಇದನ್ನು ನಿರ್ಣಾಯಕ ರಂಧ್ರದ ಗಾತ್ರ ಎಂದು ಕರೆಯಲಾಗುತ್ತದೆ ನೀವು ಈ ಕಥಾವಸ್ತುವಿನ ಭೇದಾತ್ಮಕತೆಯನ್ನು ತೆಗೆದುಕೊಂಡರೆ ನೀವು ಅಂತಿಮವಾಗಿ ರಂಧ್ರದ ಗಾತ್ರಗಳ ವಿತರಣೆಯೊಂದಿಗೆ ಕೊನೆಗೊಳ್ಳುತ್ತೀರಿ ವ್ಯವಸ್ಥೆಯಲ್ಲಿ ನೀವು ಹೊಂದಿರುವ ರಂಧ್ರದ ಗಾತ್ರವನ್ನು ವ್ಯವಸ್ಥೆಯಲ್ಲಿ ನಿರ್ಣಾಯಕ ರಂಧ್ರದ ಗಾತ್ರ ಎಂದು ಕರೆಯಲಾಗುತ್ತದೆ ಸಹಜವಾಗಿ ಈ ಪರಿಭಾಷೆಯು ಯಾವಾಗಲೂ ಸ್ಥಿರವಾಗಿರುವುದಿಲ್ಲ ಜನರು ಕೆಲವೊಮ್ಮೆ ಮಿತಿ ಮತ್ತು ವಿಮರ್ಶಾತ್ಮಕವಾಗಿ ಪರಸ್ಪರ ಬಳಸುತ್ತಾರೆ ಆದರೆ ಪ್ಲಾಟ್ ಗಳಿಗೆ ಸಂಬಂಧಿಸಿದಂತೆ ಅವು ಒಂದೇ ಆಗಿರುವುದಿಲ್ಲ ನಾನು ನಿಮ್ಮನ್ನು ಇಲ್ಲಿ ತೋರಿಸುತ್ತಿದ್ದೇನೆ ಆದ್ದರಿಂದ ಈ ರಂಧ್ರದ ಗಾತ್ರಗಳಲ್ಲಿ ಮಿಶ್ರಣ ವಿನ್ಯಾಸದ ಕೆಲವು ಪರಿಣಾಮಗಳನ್ನು ನೋಡೋಣ ನೀರನ್ನು ಬೈಂಡರ್ ಅನುಪಾತಕ್ಕೆ ಹೆಚ್ಚಿಸಿದಾಗ ನಾನು ಮೊದಲೇ ಹೇಳಿದಂತೆ ನೀವು ಕಪ್ಪು ಬಣ್ಣದಿಂದ ಕೆಂಪು ಬಣ್ಣಕ್ಕೆ ನೀಲಿ ರೇಖೆಗೆ ಹೋಗುತ್ತಿರುವಾಗ ನೀವು ಮುಖ್ಯವಾಗಿ ಏನು ಮಾಡುತ್ತಿದ್ದೀರಿ ಎಂದರೆ ನಿಮ್ಮ ರಂಧ್ರದ ಪ್ರವೇಶ ವ್ಯಾಸವನ್ನು ನೀವು ಬದಲಾಯಿಸುತ್ತಿದ್ದೀರಿ ಆದ್ದರಿಂದ ಇದನ್ನು ಸಹಜವಾಗಿ ಪ್ರಸ್ತುತಪಡಿಸಲಾಗಿದೆ ಭೇದಾತ್ಮಕ ರಂಧ್ರದ ಪರಿಮಾಣದ ನಿಯಮಗಳು ಆದ್ದರಿಂದ ನೀವು ರಂಧ್ರದ ಪ್ರವೇಶ ವ್ಯಾಸವನ್ನು ನೋಡಿದರೆ 0 3 ವಾಟರ್ ಬೈಂಡರ್ ಅನುಪಾತ ವ್ಯವಸ್ಥೆಯ ಸಂದರ್ಭದಲ್ಲಿ ಕಪ್ಪು ವ್ಯವಸ್ಥೆಯ ಸಂದರ್ಭದಲ್ಲಿ 0 1 ಮೈಕ್ರಾನ್ ಗೆ ಹತ್ತಿರವಿರುವ ವ್ಯಾಸಗಳ ಬಗ್ಗೆ ಮಾತನಾಡುತ್ತಿದ್ದೀರಿ ನಿಮ್ಮ ರಂಧ್ರದ ಪ್ರವೇಶ ವ್ಯಾಸವು ಸುಮಾರು 0 02 ಮೈಕ್ರಾನ್ಗೆ ಹತ್ತಿರದಲ್ಲಿದೆ ಆದರೆ 0 4 ವಾಟರ್ ಬೈಂಡರ್ ಅನುಪಾತ ವ್ಯವಸ್ಥೆ ಅದು ಕೆಂಪು ವ್ಯವಸ್ಥೆಯಾಗಿದ್ದು ಅದು ಸುಮಾರು 0 07 ಅಥವಾ 08 ಮೈಕ್ರಾನ್ಗಳು ಮತ್ತು ಮತ್ತೆ 0 5 ವಾಟರ್ ಬೈಂಡರ್ ಅನುಪಾತ ವ್ಯವಸ್ಥೆ ಅಥವಾ ನೀಲಿ ವ್ಯವಸ್ಥೆಗೆ ಇದು ಎಲ್ಲೋ ಒಂದೇ ವ್ಯಾಪ್ತಿಯಲ್ಲಿದೆ ಆದ್ದರಿಂದ ಮೂಲಭೂತವಾಗಿ ಏನಾಗಿದೆ ಎಂದರೆ ನೀವು ನೀರಿನ ಸಿಮೆಂಟ್ ಅನುಪಾತವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿರುವಾಗ ನಿಮ್ಮ ರಂಧ್ರದ ಪ್ರವೇಶ ವ್ಯಾಸವು ಕಡಿಮೆಯಾಗಿದೆ ಮತ್ತು ಈ ನಿರ್ಣಾಯಕ ರಂಧ್ರದ ಗಾತ್ರದ ಸುತ್ತಲಿನ ನಿಮ್ಮ ರಂಧ್ರಗಳ ವಿತರಣೆಯೂ ವಿಭಿನ್ನವಾಗಿರುತ್ತದೆ ಉದಾಹರಣೆಗೆ 0 5 ಕ್ಕೆ ನೀವು ಇಲ್ಲಿದ್ದೀರಿ ಅದು ನಿಮ್ಮ ನಿರ್ಣಾಯಕ ರಂಧ್ರದ ಗಾತ್ರವಾಗಿದೆ 0 4 ಕ್ಕೆ ನೀವು ಎಲ್ಲೋ ಇಲ್ಲಿದ್ದೀರಿ ಅದು 0 01 ಮತ್ತು 0 3 ಕ್ಕೆ ನೀವು ರಂಧ್ರಗಳನ್ನು 0 01 ಕ್ಕಿಂತ ಕಡಿಮೆ ಮಟ್ಟಕ್ಕೆ ತಳ್ಳುವ ಮೂಲಕ ಮತ್ತಷ್ಟು ಪರಿಷ್ಕರಿಸುತ್ತಿರುವಿರಿ ಆದ್ದರಿಂದ ಮತ್ತೆ ಪಾದರಸದ ಒಳನುಗ್ಗುವಿಕೆ ಪೊರೊಸಿಮೆಟ್ರಿ ವಕ್ರಾಕೃತಿಗಳಲ್ಲಿ ನೀರಿನ ಬೈಂಡರ್ ಅನುಪಾತದ ಪರಿಣಾಮವನ್ನು ಸ್ಪಷ್ಟವಾಗಿ ಗಮನಿಸಬಹುದು ನೀವು ಜಲಸಂಚಯನ ಮಟ್ಟವನ್ನು ವಿಸ್ತರಿಸಿದಾಗ ನಾನು ಮೊದಲೇ ಹೇಳಿದಂತೆ ನೀವು ವ್ಯವಸ್ಥೆಗಳ ರಂಧ್ರದ ಗಾತ್ರಗಳಲ್ಲಿ ಬದಲಾವಣೆಯನ್ನು ನಿರೀಕ್ಷಿಸುತ್ತಿದ್ದೀರಿ ಮತ್ತು ಹಂತಹಂತವಾಗಿ ಸೂಕ್ಷ್ಮ ರಂಧ್ರ ಗಾತ್ರಗಳನ್ನು ಉತ್ತಮಗೊಳಿಸಬಹುದು ನೀವು 3 ರಿಂದ 28 ದಿನಗಳವರೆಗೆ ನೋಡುವಂತೆ ಇದು ಸಾಮಾನ್ಯ ಪೋರ್ಟ್ಲ್ಯಾಂಡ್ ಸಿಮೆಂಟ್ ವ್ಯವಸ್ಥೆಯಲ್ಲಿ ಮಾತ್ರ ರಂಧ್ರದ ಗಾತ್ರದ ವಿತರಣಾ ವಕ್ರಾಕೃತಿಗಳು ಹಂತಹಂತವಾಗಿ ಎಡಕ್ಕೆ ಚಲಿಸುತ್ತಿವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಪದವಿ ಹೆಚ್ಚಾದಂತೆ ರಂಧ್ರದ ಗಾತ್ರಗಳು ಹೆಚ್ಚು ಮತ್ತು ಹೆಚ್ಚು ಜಲಸಂಚಯನ ಸೂಕ್ಷ್ಮವಾಗಿರುತ್ತವೆ ಈಗ ಅದೇ ರೀತಿ ಫ್ಲೈ ಆಶ್ ಅಥವಾ ಸಿಲಿಕಾ ಫ್ಯೂಮ್ ಅಥವಾ ಸುಣ್ಣದಕಲ್ಲು ಕ್ಯಾಲ್ಸಿನ್ಡ್ ಕ್ಲೇ ಸಿಸ್ಟಮ್ಗಳಂತಹ ಖನಿಜ ಸೇರ್ಪಡೆಗಳ ಪ್ರಭಾವವನ್ನು ನೀವು ಪರಿಗಣಿಸಿದಾಗ ನಿಮ್ಮ ರಂಧ್ರದ ಗಾತ್ರದ ವಿತರಣೆಯಲ್ಲಿ ಉತ್ತಮವಾದ ಮತ್ತು ಉತ್ತಮವಾದ ರಂಧ್ರದ ಗಾತ್ರಗಳ ಕಡೆಗೆ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು ಮತ್ತು ಅದು ಅಂತಿಮವಾಗಿ ನಿಮ್ಮ ಬಾಳಿಕೆ ನಿಯತಾಂಕಗಳಲ್ಲಿ ಅಥವಾ ಪ್ರತಿಫಲಿಸಬೇಕಾಗುತ್ತದೆ ಬಾಳಿಕೆ ನೀರು ಅಥವಾ ಇತರ ಆಕ್ರಮಣಕಾರಿ ರಾಸಾಯನಿಕಗಳಂತಹ ದ್ರವಗಳ ಪ್ರವೇಶಕ್ಕೆ ಪ್ರತಿರೋಧದ ಮಟ್ಟವಾಗಿ ಅಳೆಯಲಾಗುತ್ತದೆ ಈಗ ಆಗಾಗ್ಗೆ ಸಾಹಿತ್ಯದಲ್ಲಿ ಲಭ್ಯವಿರುವ ಸಂಬಂಧಗಳು ಸರಂಧ್ರತೆ ಮತ್ತು ಪ್ರವೇಶಸಾಧ್ಯತೆಯನ್ನು ಸಂಪರ್ಕಿಸುತ್ತವೆ ಅಂತಹ ಒಂದು ಸಂಬಂಧವೆಂದರೆ ಕೊಜೆನಿ ಸಂಬಂಧ ಅಥವಾ ಕೊಜೆನಿ ಸಮೀಕರಣ ಇಲ್ಲಿ ಪ್ರವೇಶಸಾಧ್ಯತೆಯ ಗುಣಾಂಕವು ಸರಂಧ್ರತೆ ಮತ್ತು ಕಣಗಳ ನಿರ್ದಿಷ್ಟ ಮೇಲ್ಮೈ ವಿಸ್ತೀರ್ಣದೊಂದಿಗೆ ಸಂಪರ್ಕ ಹೊಂದಿದೆ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿದೆ ಇದು ಅಂದಾಜು ಸಮೀಕರಣ ಮಾತ್ರ ಏಕೆಂದರೆ ಅದು ನಿಮ್ಮನ್ನು ಕೊಜೆನಿ ಸ್ಥಿರ ಕೆಕೆ ಎಂದು ಕರೆಯುತ್ತದೆ ಆದ್ದರಿಂದ ವ್ಯವಸ್ಥೆಯ ಸರಂಧ್ರತೆಯನ್ನು ನೀವು ತಿಳಿದುಕೊಂಡ ನಂತರ ನೀವು ವ್ಯವಸ್ಥೆಯ ಮೂಲಕ ದ್ರವದ ಸೈದ್ಧಾಂತಿಕ ಪ್ರವೇಶಸಾಧ್ಯತೆಯ ಮೌಲ್ಯವನ್ನು ವಿಂಗಡಿಸಬಹುದು ಈಗ ಈ ಕೊಜೆನಿ ಸ್ಥಿರವು ಎರಡು ಗುಣಲಕ್ಷಣಗಳನ್ನು ಕುತೂಹಲದಿಂದ ನೋಡುತ್ತದೆ ಒಂದು ರಂಧ್ರದ ಆಕಾರ ಅಲ್ಲಿ ರಂಧ್ರದ ಆಕಾರವನ್ನು ಅವಲಂಬಿಸಿ ಆಕಾರದ ಅಂಶವಿದೆ ಅದು ವೃತ್ತಾಕಾರ ಆಯತಾಕಾರದ ಚದರ ಅನಿಯಮಿತ ಹರಿವು ವಿಭಿನ್ನವಾಗಿರುತ್ತದೆ ಸರಂಧ್ರ ವ್ಯವಸ್ಥೆಯೊಳಗಿನ ಎರಡು ಬಿಂದುಗಳ ನಡುವಿನ ದ್ರವದ ನಿಜವಾದ ಮಾರ್ಗದ ಉದ್ದವನ್ನು ಪ್ರತಿಬಿಂಬಿಸುವ ಆಮೆ ಪ್ಯಾರಾಮೀಟರ್ ಇತರ ಪ್ಯಾರಾಮೀಟರ್ ಆಗಿದೆ ಅತ್ಯಂತ ಸ್ಪಷ್ಟವಾದ ಮಾರ್ಗದ ಉದ್ದವು ಎರಡು ಬಿಂದುಗಳ ನಡುವಿನ ನೇರ ಮಾರ್ಗವಾಗಿದೆ ಇದನ್ನು ಇಲ್ಲಿ ಎ ಮತ್ತು ಬಿ ಎಂದು ಗುರುತಿಸಲಾಗಿದೆ ಆದ್ದರಿಂದ ಅದು ಎಲ್ ಆದರೆ ಹರಿವಿನ ಉದ್ದವು ವಾಸ್ತವವಾಗಿ ಲೆಫ್ಟಿLt ಆಗಿದೆ ಮತ್ತು ಈ ಆಮೆಯ ಗುಣಾಂಕವನ್ನು ಎಲ್ ನಿಂದ ಭಾಗಿಸಿದಾಗ ಲೆಫ್ಟಿ Lt ನ ಚೌಕದಂತೆ ಅಳೆಯಬಹುದು ಈಗ ಸಹಜವಾಗಿ ಇದು ಆಮೆ ನಿಯತಾಂಕಗಳನ್ನು ವ್ಯಾಖ್ಯಾನಿಸುವ ಒಂದು ಮಾರ್ಗವಾಗಿದೆ ಜನರು ಇತರ ವಿಧಾನಗಳನ್ನು ಸಹ ಪ್ರಯತ್ನಿಸಿದ್ದಾರೆ ಉದಾಹರಣೆಗೆ ವಿದ್ಯುತ್ ಪ್ರತಿರೋಧ ಸ್ಪೆಕ್ಟ್ರೋಸ್ಕೋಪಿಯನ್ನು ಬಳಸಿ ನೀವು ಆಮೆಯನ್ನೂ ಅಳೆಯಬಹುದು ಆದರೆ ಅದು ಮತ್ತೆ ನಿಜವಾದ ಆಮೆ ಅಲ್ಲ ಇದನ್ನು ವಿದ್ಯುತ್ ಆಮೆ ಎಂದು ಕರೆಯಲಾಗುತ್ತದೆ ಇದು ಸ್ವಲ್ಪ ಮಟ್ಟಿಗೆ ಪ್ರತಿನಿಧಿಸುತ್ತದೆ ರಂಧ್ರಗಳ ವಿದ್ಯುತ್ ಸಂಪರ್ಕ ಮತ್ತು ಅದು ಸ್ಯಾಚುರೇಶನ್ ಮಟ್ಟವನ್ನು ಅವಲಂಬಿಸಿರುತ್ತದೆ ಆದರೆ ಇಲ್ಲಿ ನೀವು ವ್ಯವಸ್ಥೆಯ ಸರಂಧ್ರತೆಯನ್ನು ಅರ್ಥಮಾಡಿಕೊಂಡ ನಂತರ ಪ್ರವೇಶಸಾಧ್ಯತೆ ಏನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಅಂದಾಜು ವಿಧಾನವಾಗಿದೆ ಆದ್ದರಿಂದ ಬಾಳಿಕೆ ಎಂದರೇನು ಮತ್ತು ನೀರಿನ ಪ್ರವೇಶಸಾಧ್ಯತೆಯ ನಿಯಂತ್ರಣವು ಬಾಳಿಕೆಗೆ ಸಂಬಂಧಿಸಿದಂತೆ ನಿರ್ಣಾಯಕವಾಗಿದೆ ಎಂಬ ಬಗ್ಗೆ ಕೆಲವು ಮೂಲಭೂತ ಆಲೋಚನೆಗಳನ್ನು ನೋಡಿದೆ ಬಾಳಿಕೆಗಾಗಿ ವಿನ್ಯಾಸದ ಕುರಿತು ಕೆಲವು ಅಂಶಗಳನ್ನು ನೋಡೋಣ ಬಾಳಿಕೆಗಾಗಿ ನಾವು ನಿಜವಾಗಿ ಹೇಗೆ ವಿನ್ಯಾಸಗೊಳಿಸಬಹುದು ಮತ್ತು ಕಾಂಕ್ರೀಟ್ ರಚನೆಗಳಲ್ಲಿ ನಾವು ನಿರೀಕ್ಷಿಸುವ ರೀತಿಯ ಸೇವೆಯನ್ನು ಸಾಧಿಸಬಹುದು ಈಗ ನಾವು ಹೆಚ್ಚಿನ ನಿರ್ಮಾಣ ತಾಣಗಳಲ್ಲಿ ಅನುಸರಿಸುತ್ತಿರುವ ಸಾಂಪ್ರದಾಯಿಕ ಬುದ್ಧಿವಂತಿಕೆಯೆಂದರೆ ಬಾಳಿಕೆ ಸೇರಿದಂತೆ ಕಾಂಕ್ರೀಟ್ನ ಎಲ್ಲಾ ಎಂಜಿನಿಯರಿಂಗ್ ಗುಣಲಕ್ಷಣಗಳು ಕೇವಲ ಸಂಕೋಚಕ ಶಕ್ತಿಯ ಕಾರ್ಯವಾಗಿದೆ ಆದ್ದರಿಂದ ನೀವು ಒಂದು ಸಾಮಾನ್ಯ ಉದ್ಯೋಗ ತಾಣಕ್ಕೆ ಹೋದರೆ ಸಾಮಾನ್ಯವಾಗಿ ಏನು ಮಾಡಲಾಗುತ್ತದೆಯೆಂದರೆ ಅವರು ಕಾಂಕ್ರೀಟ್ನ ಮಾದರಿಯಿಂದ ಘನಗಳನ್ನು ತಯಾರಿಸುತ್ತಾರೆ ಅದು ಕೆಲಸದ ಸ್ಥಳಕ್ಕೆ ತಲುಪಿಸುವ ಕಾಂಕ್ರೀಟ್ concreteನ ಪ್ರತಿ ಘನ ಮೀಟರ್ಗಳಿಂದ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಈ ಘನಗಳನ್ನು ಆದರ್ಶ ಪರಿಸ್ಥಿತಿಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು 28 ದಿನಗಳಲ್ಲಿ ಮುರಿದುಹೋಗಿದೆ ಮತ್ತು ನಾವು 28 ದಿನಗಳ ಸಂಕೋಚಕ ಶಕ್ತಿಯ ಅಂದಾಜು ಪಡೆಯುತ್ತೇವೆ ಮತ್ತು ಹೆಚ್ಚಾಗಿ ಅದನ್ನು ಕಾಂಕ್ರೀಟ್ಬಗ್ಗೆ ಉತ್ತಮವಾದ ಎಲ್ಲದರ ಸೂಚಕವಾಗಿ ತೆಗೆದುಕೊಳ್ಳಲಾಗುತ್ತದೆ 28 ದಿನಗಳ ಸಾಮರ್ಥ್ಯದ ಅವಶ್ಯಕತೆಗಳನ್ನು ಪೂರೈಸಿದರೆ ಇತರ ಎಲ್ಲ ಅವಶ್ಯಕತೆಗಳು ಸ್ವಯಂಚಾಲಿತವಾಗಿ ಪೂರೈಸಲ್ಪಡುತ್ತವೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಘನ ಸಾಮರ್ಥ್ಯಗಳು ಸರಿಯಾಗಿದ್ದರೆ ರಚನೆಯಲ್ಲಿ ಕಾಂಕ್ರೀಟ್ ಉತ್ತಮವಾಗಿದೆ ಎಂಬುದು ಕಾಂಕ್ರೀಟ್ ಸಮುದಾಯದ ಸಾಮಾನ್ಯ ನಂಬಿಕೆ ಇನ್ನೊಂದು ಅಂಶವೆಂದರೆ ಕಾಂಕ್ರೀಟ್ ಬಹಳ ಕ್ಷಮಿಸುವದು ಮತ್ತು ಅದು ಸ್ವತಃ ನೋಡಿಕೊಳ್ಳುತ್ತದೆ ಆದ್ದರಿಂದ ನಾವು ಯಾವ ಅಭ್ಯಾಸಗಳನ್ನು ಮಾಡುತ್ತಿದ್ದೇವೆ ಎಂಬುದು ಮುಖ್ಯವಲ್ಲ ಸೈಟ್ ಅಂತಿಮವಾಗಿ ಕಾಂಕ್ರೀಟ್ ಕೇವಲ ಕಾಂಕ್ರೀಟ್ ಆಗಿದ್ದು ಅದು ನಾವು ಕೆಲಸ ಮಾಡಲು ಬಯಸಿದ ರೀತಿಯಲ್ಲಿ ಕೆಲಸ ಮಾಡಬೇಕು ಆದರೆ ಇದು ನಿಜವಾಗಿಯೂ ನಿಜವಲ್ಲ ಎಂದು ನಮಗೆ ತಿಳಿದಿದೆ ನೀವು ವಿಶಿಷ್ಟವಾದ ರಚನೆಯನ್ನು ನೋಡಿದರೆ ಕಾಂಕ್ರೀಟ್ ಇಂದ ಮಾಡಿದ ಕಾಂಕ್ರೀಟ್ ಸಂಕೋಚನ ರಚನೆ ಆದ್ದರಿಂದ ನೀವು ಇಲ್ಲಿ ನಿಮ್ಮ ಬಲವರ್ಧನೆಯನ್ನು ಹೊಂದಿದ್ದೀರಿ ಉದಾಹರಣೆಗೆ ಇದು ಒಂದು ಕಾಲಮ್ ಮೂಲಕ ಒಂದು ವಿಭಾಗವಾಗಿದೆ ಆದ್ದರಿಂದ ನೀವು ನಾಲ್ಕು ಮೂಲೆಗಳಲ್ಲಿ ನಿಮ್ಮ ಪ್ರಾಥಮಿಕ ಬಲವರ್ಧನೆಯ ರೇಖಾಂಶದ ಬಲವರ್ಧನೆಯನ್ನು ಹೊಂದಿದ್ದೀರಿ ನಿಮಗೆ ಟೈ ಬಾರ್ಗಳಿವೆ ಬಲವರ್ಧನೆಯ ಸುತ್ತಲೂ ನೀವು ಕವರ್ ಕಾಂಕ್ರೀಟ್ ಅನ್ನು ಹೊಂದಿದ್ದೀರಿ ಅದು ಈ ಬಲವರ್ಧನೆಯನ್ನು ಮತ್ತಷ್ಟು ಸುತ್ತುವರೆದಿದೆ ಈಗ ನೀವು ಈ ಕಾಂಕ್ರೀಟ್ ಕಾಲಮ್ ಅನ್ನು ನಿರ್ಮಿಸುವ ಸನ್ನಿವೇಶವನ್ನು ಊಹಿಸಿ ಮತ್ತು ಯಾವುದೇ ಕ್ಯೂರಿಂಗ್ ಮಾಡಲು ಮರೆತುಬಿಡಿ ಆದ್ದರಿಂದ ಈಗ ಏನಾಗಲಿದೆ ಎಂದರೆ ಹೊರಗಿನ ಮೇಲ್ಮೈಯಿಂದ ಇನ್ನೂ 30 ರಿಂದ 40 ಮಿಲಿಮೀಟರ್ ದೂರದಲ್ಲಿರುವ ಬಲವರ್ಧನೆಯ ನಡುವೆ ಸುತ್ತುವರೆದಿರುವ ಕಾಂಕ್ರೀಟ್ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಹೃದಯ ಅಥವಾ ಹೃದಯ ಕ್ರೀಟ್ನಲ್ಲಿರುವ ಕಾಂಕ್ರೀಟ್ ನಿಜವಾಗಿಯೂ ಗುಣಪಡಿಸುವಿಕೆಯ ಕೊರತೆಯಿಂದ ಪರಿಣಾಮ ಬೀರುವುದಿಲ್ಲ ಮತ್ತೊಂದೆಡೆ ನೀವು ಹೊರಗಿನ ಕಾಂಕ್ರೀಟ್ ಅನ್ನು ಪರಿಗಣಿಸಿದರೆ ಅದು ಕವರ್ ಕ್ರೀಟ್ ನೀcವು ಈ ಕಾಂಕ್ರೀಟ್ ಅನ್ನು ಸಾಕಷ್ಟು ಹೈಡ್ರೇಟ್ ಮಾಡದಿದ್ದರೆ ನೀವು ನೇರವಾಗಿ ಅದನ್ನು ನೇರವಾಗಿ ಲಿಂಕ್ಮಾಡಬಹುದು ನಂತರ ನೀವು ಹೈಡ್ರೇಟ್ ಮಾಡದಿದ್ದಾಗ ರಂಧ್ರಗಳು ಸಿಗುವುದಿಲ್ಲ ರಂಧ್ರಗಳು ತುಂಬದಿದ್ದರೆ ನಿಮ್ಮ ಪ್ರವೇಶಸಾಧ್ಯತೆಯು ತೀವ್ರವಾಗಿ ಪರಿಣಾಮ ಬೀರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಗುಣಪಡಿಸುವ ಸರಿಯಾದ ಕೆಲಸವನ್ನು ಮಾಡದಿದ್ದರೆಕಾಂಕ್ರೀಟ್ ಕವರ್ ವಲಯದಲ್ಲಿ ನೀವು ಹೆಚ್ಚು ಪ್ರವೇಶಸಾಧ್ಯವಾದ ವ್ಯವಸ್ಥೆಯನ್ನು ಉತ್ಪಾದಿಸುವಿರಿ ಆದ್ದರಿಂದ ಮೂಲಭೂತವಾಗಿ ನಿಮ್ಮ ಕಾಂಕ್ರೀಟ್ನ ಬಹುಪಾಲು ನಿಮ್ಮ ಹೃದಯ ಕ್ರೀಟ್ ಬಲಕ್ಕೆ ಸಾಕಷ್ಟು ಕೊಡುಗೆ ನೀಡುತ್ತಿದೆ ಆದರೆ ಕವರ್ ಕ್ರೀಟ್ ಕಾಂಕ್ರೀಟ್ನ ಬಾಳಿಕೆಗೆ ಹೆಚ್ಚು ಕಾರಣವಾಗಿದೆ ಸಾಮಾನ್ಯವಾಗಿ ನೀವು ಒದಗಿಸುವ ಕವರ್ ಕಾಂಕ್ರೀಟ್ನಿಂದ ಸಂಪೂರ್ಣ ರಚನಾತ್ಮಕ ಬಾಳಿಕೆ ನೋಡಿಕೊಳ್ಳುತ್ತಿದೆ ಆದ್ದರಿಂದ ನೀವು ಕವರ್ ಕಾಂಕ್ರೀಟ್ನ ಗುಣಮಟ್ಟದ ಬಗ್ಗೆ ಗಮನ ಹರಿಸದಿದ್ದರೆ ನೀವು ಕಳಪೆ ಸೇವಾ ಜೀವನವನ್ನು ಪಡೆಯುವ ಸಾಧ್ಯತೆಯಿದೆ ಈಗ ಮತ್ತೊಮ್ಮೆ ಇದನ್ನು ದೃಷ್ಟಿಕೋನದಿಂದ ಹೇಳುವುದಾದರೆ ಬಲವರ್ಧಿತ ಕಾಂಕ್ರೀಟ್ ನಲ್ಲಿನ ಸಮಸ್ಯೆಯನ್ನು ನಿಮಗೆ ತೋರಿಸುತ್ತದೆ ನೀವು ಬಲಪಡಿಸುವ ಪಟ್ಟಿಯ ಮೇಲ್ಭಾಗದಲ್ಲಿ ಮೇಲ್ಮೈ ಕಾಂಕ್ರೀಟ್ ಹೊಂದಿದ್ದೀರಿ ಈ ಕಾಂಕ್ರೀಟ್ ಒಣಗಿಸುವಿಕೆಯ ಪರಿಣಾಮಗಳನ್ನು ಎದುರಿಸುತ್ತಿದೆ ಇದು ಪ್ರವೇಶದ ಪರಿಣಾಮಗಳನ್ನು ಸಹ ಎದುರಿಸುತ್ತಿದೆ ಕ್ಲೋರೈಡ್ಗಳು ಮತ್ತು ಇಂಗಾಲದ ಡೈಆಕ್ಸೈಡ್ನಂತಹ ಆಕ್ರಮಣಕಾರಿ ಏಜೆಂಟ್ಗಳ ಆದರೆ ನೀವು ಒಳಭಾಗದಲ್ಲಿ ಕಾಂಕ್ರೀಟ್ ಹೊಂದಿದ್ದರೆ ಅದು ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತವಾಗಿರುತ್ತದೆ ಮತ್ತು ಸಾಮಾನ್ಯವಾಗಿ ಕಾಂಕ್ರೀಟ್ ನಿರ್ಮಾಣದ ವಿಧಾನದ ಬಗ್ಗೆ ನೀವು ಯೋಚಿಸಿದರೆ ಒಳಗಿನ ಕಾಂಕ್ರೀಟ್ ಗುಣಮಟ್ಟಕ್ಕೆ ಹೋಲಿಸಿದರೆ ಮೇಲ್ಮೈಗೆ ಸಮೀಪವಿರುವ ಕಾಂಕ್ರೀಟ್ ಗುಣಮಟ್ಟವು ಸಾಮಾನ್ಯವಾಗಿ ಬಡವಾಗಿರುತ್ತದೆ ಉದಾಹರಣೆಗೆ ನೀವು ಕಂಪನವನ್ನು ಮಾಡುವಾಗ ಸ್ಲ್ಯಾಬ್ ನಂತಹ ಯಾವುದನ್ನಾದರೂ ಯೋಚಿಸಿ ಚಪ್ಪಡಿಯಲ್ಲಿನ ಕಾಂಕ್ರೀಟ್ ಒಳಗಿನ ಕಾಂಕ್ರೀಟ್ನ ಲ್ಲಿ ಮುಕ್ತವಾಗಿರುವ ನೀರು ಮೇಲಕ್ಕೆ ಚಲಿಸುತ್ತದೆ ಮತ್ತು ಮೇಲ್ಮೈಯಲ್ಲಿರುವ ನೀರಿನ ಸಿಮೆಂಟ್ ಅನುಪಾತವು ಸಾಮಾನ್ಯವಾಗಿ ಕಾಂಕ್ರೀಟ್ನ ಒಳಭಾಗದಲ್ಲಿ ನೀರಿಗಿಂತ ಸಿಮೆಂಟ್ ಅನುಪಾತಕ್ಕಿಂತ ಹೆಚ್ಚಾಗಿರುತ್ತದೆ ಅದೇ ರೀತಿ ಒಂದು ಕಾಲಂನಲ್ಲಿ ನೀವು ಕಂಪಿಸುವಾಗ ಉಚಿತ ನೀರು ಸಾಮಾನ್ಯವಾಗಿ ಬದಿಗಳ ಕಡೆಗೆ ಹೋಗುತ್ತದೆ ಮತ್ತು ಕಾಂಕ್ರೀಟ್ನ ಹೊರ ಮೇಲ್ಮೈ ಸ್ವಲ್ಪ ಹೆಚ್ಚಿನ ಕಾಂಕ್ರೀಟ್ ಅನ್ನು ನೀವು ಹೊಂದಿರುವುದಕ್ಕೆ ವಿರುದ್ಧವಾಗಿ ಸ್ವಲ್ಪ ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿರುತ್ತದೆ ಆದ್ದರಿಂದ ಕವರ್ ಕಾಂಕ್ರೀಟ್ ಈಗಾಗಲೇ ಕಳಪೆ ಸ್ಥಿತಿಯಲ್ಲಿದೆ ನೀವು ಗುಣಪಡಿಸುವ ಉತ್ತಮ ಕೆಲಸವನ್ನು ಮಾಡದಿದ್ದರೆ ನೀವು ಅದನ್ನು ಇನ್ನಷ್ಟು ಹದಗೆಡಿಸುತ್ತೀರಿ ಕವರ್ ಲೇಯರ್ನ ಲ್ಲಿ ಕಾಂಕ್ರೀಟ್ ನೀಡುವ ಉಕ್ಕಿನ ರಕ್ಷಣೆಯ ಸಮರ್ಪಕತೆಯು ಬಾಳಿಕೆ ಬರುವ ಕಾಂಕ್ರೀಟ್ ರಚನೆಗಳನ್ನು ಪಡೆಯುವ ಕೀಲಿಯಾಗಿದೆ ಎಂದು ಅನೇಕ ಸಂಶೋಧಕರು ಅನೇಕ ಬಾರಿ ಸೂಚಿಸಿದ್ದಾರೆ ಆದ್ದರಿಂದ ಇದನ್ನು ನಿಜವಾಗಿಯೂ ನಿಯಂತ್ರಿಸಲು ಏನು ಮಾಡಬಹುದು ಎಂಬುದರ ಕುರಿತು ಈಗ ಯೋಚಿಸೋಣ ಕಾಂಕ್ರೀಟ್ ಹೊದಿಕೆಯ ನಿಯಂತ್ರಣವನ್ನು ನಾವು ನಿಜವಾಗಿ ಹೇಗೆ ನಿರ್ದಿಷ್ಟಪಡಿಸಬಹುದು ಆದ್ದರಿಂದ ನೀವು ಬಾಳಿಕೆ ಬಗ್ಗೆ ಯೋಚಿಸಿದರೆ ಅದು ಎರಡು ವಿಭಿನ್ನ ಘಟಕಗಳಿಂದ ಕೂಡಿದೆ ಒಂದು ಕಾಂಕ್ರೀಟ್ ವ್ಯವಸ್ಥೆ ಮತ್ತು ಇನ್ನೊಂದು ಪರಿಸರದ ಆಕ್ರಮಣಶೀಲತೆ ಕಾಂಕ್ರೀಟ್ವ್ಯವಸ್ಥೆಯು ಕಾಂಕ್ರೀಟ್ ಮತ್ತು ಪ್ರಕ್ರಿಯೆಗಳನ್ನು ತಯಾರಿಸುವ ವಸ್ತುಗಳಿಂದ ಕೂಡಿದೆ ವಸ್ತುಗಳು ಮತ್ತು ಸಂಕೇತಗಳು ಮತ್ತು ವಿಶೇಷಣಗಳಿಗೆ ಸಂಬಂಧಪಟ್ಟಂತೆ ನೀವು ಆಯ್ಕೆ ಮಾಡುವ ವಸ್ತುಗಳು ಸ್ಪಷ್ಟವಾಗಿರುತ್ತವೆ ಅದು ನೀವು ಇದ್ದರೆ ಕ್ಲೋರೈಡ್ ಪರಿಸರವು ನೀವು ಸ್ಲ್ಯಾಗ್ ಆಧಾರಿತ ಸಿಮೆಂಟ್ ಅನ್ನು ಬಳಸುತ್ತಿರುವಿರಿ ಎಂದು ಖಚಿತಪಡಿಸುತ್ತದೆ ನೀವು 0 4 ಕ್ಕಿಂತ ಹೆಚ್ಚಿನ ಸಿಮೆಂಟ್ ಅನುಪಾತಕ್ಕೆ ನೀರನ್ನು ಬಳಸುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಹೀಗೆ ಆದ್ದರಿಂದ ನೀವು ನಿರ್ದಿಷ್ಟ ಪರಿಸರಕ್ಕೆ ಕಾಂಕ್ರೀಟ್ ವಿನ್ಯಾಸಕ್ಕೆ ಹೋಗುವ ವಸ್ತು ಗುಣಲಕ್ಷಣಗಳನ್ನು ನಿರ್ಧರಿಸುತ್ತಿದ್ದೀರಿ ನಂತರ ನೀವು ಮಿಶ್ರಣ ಸಾರಿಗೆ ಸಂಕೋಚನ ಕ್ಯೂರಿಂಗ್ಕಾಂಕ್ರೀಟ್ನ ತಾಪಮಾನ ಮತ್ತು ಅಂತಿಮವಾಗಿ ಕಾರ್ಯಕ್ಷಮತೆಯನ್ನು ದೀರ್ಘಾವಧಿಯಲ್ಲಿ ಕಾಂಕ್ರೀಟ್ ಪ್ರಕ್ರಿಯೆಯನ್ನು ಹೊಂದಿದ್ದೀರಿ ದೀರ್ಘಾವಧಿಯಲ್ಲಿ ಕಾಂಕ್ರೀಟ್ ಒಳಗೊಂಡಿರುವ ಪ್ರಕ್ರಿಯೆಯನ್ನು ಹೊಂದಿದ್ದೀರಿ ಈಗ ಇವೆಲ್ಲವೂ ಹೆಚ್ಚಿನ ಕಾಂಕ್ರೀಟ್ ವಿಶೇಷಣಗಳಿಂದ ಸುಲಭವಾಗಿ ಆವರಿಸಲ್ಪಟ್ಟಿಲ್ಲ ಆದ್ದರಿಂದ ನಾವು ಇವುಗಳನ್ನು ನಿರ್ದಿಷ್ಟತೆಗೆ ತರುತ್ತೇವೆ ಎಂದು ನಾವು ಹೇಗೆ ಖಚಿತಪಡಿಸಿಕೊಳ್ಳುತ್ತೇವೆ ಕಾಂಕ್ರೀಟ್ ಗುಣಮಟ್ಟವನ್ನು ನಾವು ಹೇಗೆ ತರುತ್ತೇವೆ ಅಥವಾ ಉದಾಹರಣೆಗೆ ಕೆಲಸದ ಗುಣಮಟ್ಟವನ್ನು ನಿರ್ದಿಷ್ಟತೆಗೆ ತರುತ್ತೇವೆ ನಿಮಗೆ ಒಂದು ಉದಾಹರಣೆ ನೀಡಲು ನಾನು ಕವರ್ ಅನ್ನು ನಿರ್ದಿಷ್ಟಪಡಿಸುತ್ತಿದ್ದೇನೆ ಕವರ್ ಕಾಂಕ್ರೀಟ್ನಲ್ಲಿ ಬಳಸಬೇಕಾದ ವಸ್ತುಗಳನ್ನು ನಾನು ನಿರ್ದಿಷ್ಟಪಡಿಸುತ್ತಿದ್ದೇನೆ ಕವರ್ 40 ಮಿಲಿಮೀಟರ್ ಆಗಿರಬೇಕು ಎಂದು ಸಹ ನಾನು ಸೂಚಿಸುತ್ತಿದ್ದೇನೆ ಆದರೆ ಕವರ್ನಲ್ಲಿ ಪ್ರಕ್ರಿಯೆಯ ಪರಿಣಾಮವನ್ನು ನಾನು ಹೇಗೆ ತರುವುದು ನಿರ್ಮಾಣದ ನಂತರ ನಾನು ನಿಜವಾಗಿಯೂ ರಚನೆಗೆ ಹಿಂತಿರುಗಿ ಮತ್ತು ಒದಗಿಸಿದ ಕವರ್ ಅನ್ನು ನಿಜವಾಗಿ ಅಳೆಯದಿದ್ದರೆ ಕಾಗದದ ಮೇಲಿದ್ದ ನನ್ನ ಕವರ್ ಅವಶ್ಯಕತೆಯು ರಚನೆಯಲ್ಲಿನ ಕಾಂಕ್ರೀಟ್ನಿಂದ ತೃಪ್ತಿಗೊಂಡಿದೆ ಎಂದು ನನಗೆ ಹೇಗೆ ಗೊತ್ತು ಆದ್ದರಿಂದ ಈ ಸಂಸ್ಕರಣಾ ಗುಣಲಕ್ಷಣಗಳನ್ನು ವಿಶೇಷಣಗಳಿಗೆ ತರುವ ಕೆಲವು ಮಾರ್ಗಗಳು ಇರಬೇಕು ಮತ್ತು ಅಲ್ಲಿಯೇ ನಾವು ಸಾಮಾನ್ಯವಾಗಿ ಮಾಡುವ ವಸ್ತುಗಳ ನಿರ್ದಿಷ್ಟತೆಯ ಹೊರತಾಗಿ ಸ್ವಲ್ಪ ಮಟ್ಟಿನ ಪರೀಕ್ಷೆಯನ್ನು ಸೇರಿಸಲು ಅವಕಾಶ ನೀಡುತ್ತಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಮೂಲಭೂತವಾಗಿ ನಾವು ಹೆಚ್ಚುವರಿ ವಿಶೇಷಣಗಳ ಪದರವನ್ನು ಸೇರಿಸುತ್ತಿದ್ದೇವೆ ಅದು ಉತ್ತಮ ಗುಣಮಟ್ಟದ ನಿರ್ಮಾಣಕ್ಕಾಗಿ ಔಷಧಿಗಳನ್ನು ಅವಲಂಬಿಸುವುದಕ್ಕಿಂತ ಹೆಚ್ಚಾಗಿ ರಚನೆಯಲ್ಲಿ ಕಾಂಕ್ರೀಟ್ ಗುಣಮಟ್ಟವನ್ನು ಪರೀಕ್ಷಿಸಲು ನಮಗೆ ಸಾಧ್ಯವಾಗುತ್ತದೆ ಎಂದು ಖಚಿತಪಡಿಸುತ್ತದೆ ಸಹಜವಾಗಿ ಇನ್ನೊಂದು ಭಾಗವೆಂದರೆ ಪರಿಸರದ ಆಕ್ರಮಣಶೀಲತೆ ಮತ್ತು ನಿರ್ದಿಷ್ಟ ಪರಿಸರದಲ್ಲಿ ಸಂಭವಿಸುವ ಸಮಸ್ಯೆಗಳು ಯಾವುವು ಎಂಬುದನ್ನು ನಾವು ಮೂಲಭೂತವಾಗಿ ಅರ್ಥಮಾಡಿಕೊಳ್ಳುತ್ತೇವೆ ಮತ್ತು ಪರಿಸರದ ಅವಶ್ಯಕತೆಗಳನ್ನು ನಾವು ಪೂರೈಸುತ್ತಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಲು ವಸ್ತುಗಳು ಮತ್ತು ವಿಧಾನಗಳ ಸೂಕ್ತ ಆಯ್ಕೆಗಳನ್ನು ಮಾಡುತ್ತೇವೆ ಹಾಗಾದರೆ ಬಾಳಿಕೆಗಾಗಿ ಹೇಗೆ ನಿರ್ದಿಷ್ಟಪಡಿಸುವುದು ಸಿಮೆಂಟ್ ಅಂಶ ನೀರಿಗೆ ಸಿಮೆಂಟ್ ಅನುಪಾತ ಕಾಂಕ್ರೀಟ್ ದರ್ಜೆಯ ಕವರ್ ಮತ್ತು ಎಲ್ಲದರ ಮೇಲೆ ನಿರ್ಬಂಧಗಳನ್ನು ಹೇರುವುದನ್ನು ಮತ್ತೊಮ್ಮೆ ನೋಡುತ್ತಿರುವುದು ಮೂಲತಃ ಪ್ರಿಸ್ಕ್ರಿಪ್ಟಿವ್ ಸ್ಪೆಸಿಫಿಕೇಶನ್ ಎಂದು ಕರೆಯಲ್ಪಡುತ್ತದೆ ಮತ್ತು ಇದು ನೀವು ಹೇಳುತ್ತಿರುವ ಕಾಯಿಲೆಗೆ ಔಷಧಿಯನ್ನು ನೀಡುವಂತಿದೆ ಈ ಔಷಧಿಯನ್ನು ಕಾಂಕ್ರೀಟ್ ಆಗಿ ಅದರ ಸೇವಾ ಜೀವನಕ್ಕೆ ಬಾಳಿಕೆ ಬರುವಂತೆ ಮಾಡಬೇಕು ಆದರೆ ಈ ಔಷಧಿಯು ಸಮಯದ ವಿಭಿನ್ನ ಮಧ್ಯಂತರದಲ್ಲಿ ಏನು ಮಾಡಬೇಕೆಂದು ನಾವು ನಿರ್ದಿಷ್ಟಪಡಿಸಲು ಪ್ರಾರಂಭಿಸಿದರೆ ನಾವು ವಸ್ತುಗಳನ್ನು ಹೇಗೆ ಆರಿಸಿಕೊಳ್ಳುತ್ತೇವೆ ಆದ್ದರಿಂದ ನೀವು ಸಮಯದ ನಿರ್ದಿಷ್ಟ ಮಧ್ಯಂತರಗಳಲ್ಲಿ ನಿರ್ದಿಷ್ಟ ಕಾರ್ಯಕ್ಷಮತೆಯನ್ನು ಪಡೆಯುತ್ತೀರಿ ಮತ್ತು ಅದನ್ನು ಕಾರ್ಯಕ್ಷಮತೆಯ ವಿಶೇಷಣಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪ್ರಪಂಚದಾದ್ಯಂತ ಜನರು ಕಾಂಕ್ರೀಟ್ನ ಕಾರ್ಯಕ್ಷಮತೆ ಆಧಾರಿತ ವಿನ್ಯಾಸದತ್ತ ಸಾಗಲು ಪ್ರಯತ್ನಿಸುತ್ತಿದ್ದಾರೆ ಏಕೆಂದರೆ ಅಂತಿಮವಾಗಿ ಅದು ರಚನೆಯಲ್ಲಿ ಕಾಂಕ್ರೀಟ್ನ ಅಗತ್ಯ ಗುಣಲಕ್ಷಣಗಳನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ನೀವು ವಿದ್ಯುತ್ ಅಂಗಡಿಗೆ ಹೋಗಿ ವಿದ್ಯುತ್ ಬಲ್ಬ್ ಖರೀದಿಸುವಾಗ ವಸ್ತುಗಳನ್ನು ಸರಳ ರೀತಿಯಲ್ಲಿ ಹೇಳುವುದಾದರೆ ಅಂಗಡಿಯವರು ನಿಮಗೆ ಬಲ್ಬ್ ಅನ್ನು ಅದು ಹೋಲ್ಡರ್ ನಲ್ಲಿ ಕಾರ್ಯನಿರ್ವಹಿಸುತ್ತದೆಯೋ ಇಲ್ಲವೋ ಎಂದು ಪರಿಶೀಲಿಸಿದ ನಂತರವೇ ನೀಡುತ್ತಾರೆ ಆದರೆ ಕಾಂಕ್ರೀಟ್ ನಲ್ಲಿ ನಮಗೆ ಅಂತಹ ಯಾವುದೇ ಭರವಸೆಗಳಿಲ್ಲ ನಾವು ಈ ಘನಗಳನ್ನು ಸಿದ್ಧಪಡಿಸುತ್ತೇವೆ ಮತ್ತು ಆ ಘನ ಯಾವ ಕಾಂಕ್ರೀಟ್ ನಿಂದ ಬಂದಿದೆ ಮತ್ತು ಯಾವ ಕಾಂಕ್ರೀಟ್ ವಾಸ್ತವವಾಗಿ ರಚನೆಗೆ ಹೋಗುತ್ತದೆ ಎಂಬುದು ನಮಗೆ ತಿಳಿದಿಲ್ಲ ಆದ್ದರಿಂದ ಕಾಂಕ್ರೀಟ್ನಲ್ಲಿ ದೊಡ್ಡ ಸವಾಲಾಗಿರುವ ರಚನೆಯಲ್ಲಿ ಏನಿದೆ ಎಂಬುದನ್ನು ಒಂದು ಘನ ಎಷ್ಟು ಚೆನ್ನಾಗಿ ಪ್ರತಿಬಿಂಬಿಸುತ್ತದೆ ಆದ್ದರಿಂದ ಒಮ್ಮೆ ನೀವು ಕಾರ್ಯಕ್ಷಮತೆಯ ವಿಶೇಷಣಗಳಿಗಾಗಿ ಕರೆ ಮಾಡಿದರೆ ರಚನೆಯಲ್ಲಿನ ಕಾಂಕ್ರೀಟ್ ಗುಣಮಟ್ಟವನ್ನು ಸಹ ಸರಿಯಾಗಿ ಪೂರೈಸಲಾಗಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಲು ನಿಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಕಾಂಕ್ರೀಟ್ ವಿನ್ಯಾಸವನ್ನು ನೋಡುವ ಹಲವಾರು ಭಾರತೀಯ ಸಂಕೇತಗಳು ಮತ್ತು ವಿಶೇಷಣಗಳಿವೆ ನೀವು ಸಂಕೇತಗಳ ಪಟ್ಟಿಯನ್ನು ನೋಡಿದರೆ ಮತ್ತು ಐಎಎಸ್ ಐಆರ್ಸಿ ಐಆರ್ಎಸ್ನೊಂದಿಗೆ ಹೆಚ್ಚಿನದರೊಂದಿಗೆ ಕಾಂಕ್ರೀಟ್ ನಿರ್ಮಾಣಕ್ಕೆ ಇದು ಬೃಹತ್ ವಿವರಣೆಯನ್ನು ಪರಿಶೀಲಿಸಿದರೆ ಮತ್ತು ನಂತರ ಮಾರ್ಗಸೂಚಿಗಳು ಮತ್ತು ವಿಶೇಷಣಗಳಿವೆ ವಿವಿಧ ಮೆಟ್ರೋ ನಿರ್ಮಾಣ ಯೋಜನೆಗಳು ಮತ್ತು ಹೆದ್ದಾರಿ ನಿರ್ಮಾಣ ಯೋಜನೆಗಳು ಮತ್ತು ಮುಂತಾದವುಗಳಿಂದ ರಚಿಸಲ್ಪಟ್ಟಿದೆ ಒಂದೇ ಸಮಸ್ಯೆಯೆಂದರೆ ಈ ಕೋಡ್ಗಳಲ್ಲಿ ಹೆಚ್ಚಿನವು ಪರಸ್ಪರ ಹೊಂದಾಣಿಕೆಯಾಗಿಲ್ಲ ಎಂದು ನಾವು ಕಂಡುಕೊಂಡಿದ್ದೇವೆ ಹಲವಾರು ಷರತ್ತುಗಳು ಒಂದು ಕೋಡ್ನಲ್ಲಿ ಒಂದು ರೀತಿಯಲ್ಲಿ ಇರುತ್ತವೆ ಆದರೆ ಅವು ಇತರ ಕೋಡ್ನಲ್ಲಿ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಆದ್ದರಿಂದ ಬಾಳಿಕೆ ಅರ್ಥಮಾಡಿಕೊಳ್ಳುವ ಮಟ್ಟಿಗೆ ಸಾಕಷ್ಟು ಗೊಂದಲಗಳಿವೆ ಮತ್ತು ಈ ಬಾಳಿಕೆ ಸಾಧಿಸುವುದು ಹೇಗೆ ಬಾಳಿಕೆಗೆ ಸಂಬಂಧಿಸಿದಂತೆ ಕಟ್ಟಡಗಳಿಗೆ ಬಲವರ್ಧಿತ ಕಾಂಕ್ರೀಟ್ ನಿರ್ಮಾಣಕ್ಕೆ ಸಂಬಂಧಿಸಿದ ಭಾರತೀಯ ಮಾನದಂಡಗಳಾದ ಐಎಸ್ 456 ರ ಕೆಲವು ಅಂಶಗಳನ್ನು ಇಲ್ಲಿ ನೀಡಲಾಗಿದೆ ನಾನು ವಿವರಗಳಿಗೆ ಹೋಗಲು ಹೋಗುತ್ತಿಲ್ಲ ನಮ್ಮ ಮಾನದಂಡಗಳನ್ನು ಹಾಳುಮಾಡುವ ಹಲವಾರು ಸಮಸ್ಯೆಗಳಿವೆ ಎಂಬ ಕಲ್ಪನೆ ಇದೆ ಈ ಸಮಯದಲ್ಲಿ ನಾವು ನಿಜವಾಗಿಯೂ ಅಂತರರಾಷ್ಟ್ರೀಯ ಬೆಳವಣಿಗೆಗಳೊಂದಿಗೆ ಸಿಲುಕಿಕೊಂಡಿಲ್ಲ ಉದಾಹರಣೆಗೆ ನೀವು ಇಎನ್ 206 ಅನ್ನು ನೋಡಿದಾಗ ಅದು ಯೂರೋರೂಢಿಯ ಮಟ್ಟದ ಪ್ರಮಾಣಿತ ಅಥವಾ ಎಸಿಐ 318 ಕಳೆದ ಕೆಲವು ವರ್ಷಗಳಿಂದ ಉತ್ಪತ್ತಿಯಾಗುವ ಬಾಳಿಕೆ ಕುರಿತು ಹೆಚ್ಚಿನ ತಿಳುವಳಿಕೆಯನ್ನು ಕಾರ್ಯಗತಗೊಳಿಸಲು ಅವರು ಸಮರ್ಥರಾಗಿದ್ದಾರೆ ನಾನು ಐಎಸ್ 456 ರಿಂದ ಕೆಲವು ಷರತ್ತುಗಳನ್ನು ನಿಜವಾಗಿಯೂ ಇಲ್ಲಿ ವಿವರಗಳಿಗೆ ಹೋಗುವುದಿಲ್ಲ ಆದರೆ ಈ ಷರತ್ತುಗಳ ಕೆಲವು ವಿವರಗಳನ್ನು ನಾವು ವಿವರಿಸಿದ್ದೇವೆ ಮತ್ತು ಭಾರತೀಯ ವಿಶೇಷಣಗಳಲ್ಲಿ ಈ ಷರತ್ತುಗಳನ್ನು ಸುಧಾರಿಸಲು ಸಂಬಂಧಿಸಿದಂತೆ ಏನು ಬೇಕು ಎಂಬ ಕಲ್ಪನೆ ಇದೆ ಮತ್ತೊಮ್ಮೆ ಇದು ಈ ಕೋಡ್ನಲ್ಲಿ ಪ್ರಸ್ತುತಪಡಿಸಲಾದ ವಿವಿಧ ವಿಭಿನ್ನ ಅಂಶಗಳಿಗೆ ಸಂಬಂಧಿಸಿದೆ ನಾನು ಇದರ ವಿವರಗಳಿಗೆ ಹೋಗುತ್ತಿಲ್ಲ ನಿಮಗೆ ಒಂದು ಉದಾಹರಣೆಯನ್ನು ನೀಡಲು ಉದಾಹರಣೆಗೆ ಕ್ಲೋರೈಡ್ ಆಧಾರಿತ ಪರಿಸರದಲ್ಲಿ ಕಾಂಕ್ರೀಟ್ನ ನಿರ್ಮಾಣ ಕಾಂಕ್ರೀಟ್ನ ಬಾಳಿಕೆಗಾಗಿ ನಾವು ಲಿಖಿತದ ತಿಳುವಳಿಕೆಗೆ ಹೋದಾಗ ಈ ಮೌಲ್ಯಗಳನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ ಐಎಸ್ 456 ರಲ್ಲಿನ ಟೇಬಲ್ 5 ಇದು 5 ವಿಭಿನ್ನ ವರ್ಗದ ಕ್ಲೋರೈಡ್ ಪರಿಸರವನ್ನು ಸೌಮ್ಯ ಮಧ್ಯಮ ತೀವ್ರ ತೀವ್ರ ಮತ್ತು ತೀವ್ರತೆಯನ್ನು ಪಟ್ಟಿ ಮಾಡುತ್ತದೆ ಮತ್ತು ಇದು ಕನಿಷ್ಟ ಸಿಮೆಂಟ್ಅಂಶ ಗರಿಷ್ಠ ನೀರಿನ ಸಿಮೆಂಟ್ ಅನುಪಾತ ಮತ್ತು ಕನಿಷ್ಠ ದರ್ಜೆಯ ಕಾಂಕ್ರೀಟ್ ಮೇಲೆ ಅಗತ್ಯತೆಗಳನ್ನು ಇರಿಸುತ್ತದೆ ಈಗ ನೀವು ನಿಜವಾಗಿಯೂ ಈ ಕೋಡ್ ಅನ್ನು ನೋಡಿದರೆ ಮತ್ತು ಆರಂಭದಲ್ಲಿ ಒಂದು ರಚನೆಯನ್ನು ವಿನ್ಯಾಸಗೊಳಿಸಲು ಬಯಸಿದರೆ ನಾನು ಈ ಎಲ್ಲ ಮಾನದಂಡಗಳನ್ನು ಪೂರೈಸಿದರೆ ನಾನು ಬಾಳಿಕೆ ಬರುವಂತಹದನ್ನು ಸ್ವಯಂಚಾಲಿತವಾಗಿ ಪಡೆಯುತ್ತೇನೆ ಎಂದು ನೀವು ಭಾವಿಸಬಹುದು ಸಮಸ್ಯೆ ಅಥವಾ ದುರದೃಷ್ಟಕರ ಭಾಗವೆಂದರೆ ಈ ವಸ್ತುಗಳನ್ನು ಆಯ್ಕೆ ಮಾಡಿದ ನಂತರ ನೀವು ಅಗತ್ಯವಾದ ಸೇವಾ ಜೀವನವನ್ನು ಪಡೆಯಲು ಸಮರ್ಥರಾಗಿದ್ದೀರಾ ಅಥವಾ ಅಗತ್ಯವಾದ ಬಾಳಿಕೆ ಸೂಚ್ಯಂಕಗಳನ್ನು ಪಡೆಯಲು ನಿಮಗೆ ಸಾಧ್ಯವಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಲು ಪರೀಕ್ಷೆಯ ಸ್ಪಷ್ಟ ತಿಳುವಳಿಕೆಯನ್ನು ಕೋಡ್ ನಿಜವಾಗಿಯೂ ಕರೆಯುವುದಿಲ್ಲ ಕಾಂಕ್ರೀಟ್ನಲ್ಲಿರುವ ನಿಯತಾಂಕಗಳು ಆದ್ದರಿಂದ ಈ ಕೋಡ್ಗೆ ಸಂಬಂಧಿಸಿದಂತೆ ಪರೀಕ್ಷೆಗೆ ಯಾವುದೇ ಕರೆ ಇಲ್ಲ ಆದ್ದರಿಂದ ಬಾಳಿಕೆ ಪರೀಕ್ಷೆಯನ್ನು ನಡೆಸುವ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ ಕೆಲವು ಗುಣಮಟ್ಟ ಮತ್ತು ಅನುಸರಿಸಬೇಕಾದ ಸ್ವೀಕಾರ ಮಾನದಂಡಗಳನ್ನು ಬಲಕ್ಕಾಗಿ ಮಾತ್ರ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ನೀವು ನಿಜವಾಗಿಯೂ ಕಾಂಕ್ರೀಟ್ ಉತ್ಪಾದಿಸುವಾಗ ಮತ್ತು ಅದನ್ನು ಕ್ಷೇತ್ರದಲ್ಲಿ ಪೂರೈಸುವಾಗ ಏನಾಗುತ್ತದೆ ಎಂದು ನಿಮಗೆ ನಿಜವಾಗಿಯೂ ತಿಳಿದಿಲ್ಲ ಕ್ಷೇತ್ರದಲ್ಲಿ ಕಾಂಕ್ರೀಟ್ ಸ್ವೀಕಾರವನ್ನು ನಾವು ಹೇಗೆ ಖಚಿತಪಡಿಸಿಕೊಳ್ಳುತ್ತೇವೆ ಕೆಲವು ಸುಧಾರಿತ ಮಾನದಂಡಗಳಿವೆ ಉದಾಹರಣೆಗೆ ನೀವು ಇಂಡಿಯನ್ ರೋಡ್ಸ್ ಕಾಂಗ್ರೆಸ್ 112 ವಿವರಣೆಯನ್ನು ಹೊಂದಿದ್ದೀರಿ ಮತ್ತೆ ಇಲ್ಲಿ ಅವರು 100 ವರ್ಷಗಳ ನಿರೀಕ್ಷಿತ ಸೇವಾ ಜೀವನದ ಬಗ್ಗೆ ಮಾತನಾಡುತ್ತಿದ್ದಾರೆ ಮತ್ತು ಇದಕ್ಕಾಗಿ ಅವರು ಮತ್ತೆ ಹೇಳುತ್ತಿರುವುದು ನಿಮ್ಮ ಕಾಂಕ್ರೀಟ್ ಅನ್ನು ವ್ಯಾಖ್ಯಾನಿಸಬೇಕು ಎಂದು ಹೇಳುವಕೆಲವು ಬಾಳಿಕೆ ಗುಣಲಕ್ಷಣಗಳಿಂದ ಸ್ಪಷ್ಟವಾದ ಕಟ್ ಮಾರ್ಗಸೂಚಿಗಳಿವೆ ಕೆಲವು ಬಾಳಿಕೆ ಗುಣಲಕ್ಷಣಗಳಿಂದ ಉದಾಹರಣೆಗೆ ರಾಪಿಡ್ ಕ್ಲೋರೈಡ್ ನುಗ್ಗುವ ಪರೀಕ್ಷೆಯನ್ನು ಕೆಲವು ಸಂದರ್ಭಗಳಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಅವರು ತೀವ್ರ ಸ್ಥಿತಿಗೆ ನಿಮ್ಮ ಕಾಂಕ್ರೀಟ್ 1500 ಕೂಲಂಬ್ಗಳನ್ನು ಗರಿಷ್ಠ ಆರ್ಸಿಪಿಟಿ ಮೌಲ್ಯವಾಗಿ ಪೂರೈಸಬೇಕು ಮತ್ತು ತೀವ್ರವಾದ 1200 ಮತ್ತು ತೀವ್ರ 800 ಕೂಲಂಬ್ಗಳಿಗೆ ಪೂರೈಸಬೇಕು ನೈಜ ನಿರ್ಮಾಣದಲ್ಲಿ ಈ ಮೌಲ್ಯಗಳನ್ನು ಹೇಗೆ ಸಾಧಿಸುವುದು ಎಂಬುದರ ಕುರಿತು ಈಗ ಯಾವುದೇ ಮಾರ್ಗಸೂಚಿಗಳಿಲ್ಲ ಏಕೆಂದರೆ ನಿಮ್ಮ ವ್ಯವಸ್ಥೆಯಲ್ಲಿ ಗಣನೀಯ ಪ್ರಮಾಣದ ಖನಿಜ ಸೇರ್ಪಡೆಗಳನ್ನು ಹೊಂದಿರುವಾಗ ಅಥವಾ ಸಿಲಿಕಾ ಫ್ಯೂಮ್ನಂತಹ ಕೆಲವು ಉತ್ತಮ ಖನಿಜ ಸೇರ್ಪಡೆಗಳನ್ನು ಹೊಂದಿರುವಾಗ ಮಾತ್ರ 800 ಕೂಲಂಬ್ಗಳಂತಹ ಕಡಿಮೆ ಮೌಲ್ಯಗಳನ್ನು ಸಾಧಿಸಬಹುದು ಮತ್ತು ವ್ಯವಸ್ಥೆಯಲ್ಲಿ ಮೆಟಾಕಾಲಿನ್ ಇರುತ್ತದೆ ಆದ್ದರಿಂದ ಇವುಗಳನ್ನು ಏಕೆ ನಿರ್ದಿಷ್ಟವಾಗಿ ಆಯ್ಕೆಮಾಡಲಾಗಿದೆ ಮತ್ತು ಸೇವಾ ಜೀವನಕ್ಕೆ ಅವು ಯಾವ ಮಾರ್ಗಕ್ಕೆ ಸಂಬಂಧಿಸಿವೆ ಈ ಮೌಲ್ಯಗಳನ್ನು ನಿಜವಾಗಿ ಒದಗಿಸುವ ಆಧಾರವೇನು ಎಂಬುದರ ಬಗ್ಗೆ ಈ ಸೀಮಿತಗೊಳಿಸುವ ಮೌಲ್ಯಗಳಿಗೆ ಯಾವುದೇ ಮಾರ್ಗಸೂಚಿ ನೀಡಲಾಗಿಲ್ಲ ಈ ಮೌಲ್ಯಗಳನ್ನು ಪಡೆಯಲು ಯಾವ ವಸ್ತುಗಳ ಸಂಯೋಜನೆಯನ್ನು ಬಳಸಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಮತ್ತೆ ಯಾವುದೇ ಆಧಾರಗಳಿಲ್ಲ ಮತ್ತು ಕೆಲವೊಮ್ಮೆ ಯೋಜನೆಯ ವಿವರಣೆಯು ಅಂತಹ ಖನಿಜ ಸೇರ್ಪಡೆಗಳನ್ನು ನಿರ್ಮಾಣದಲ್ಲಿ ಬಳಸಲು ಅನುಮತಿಸುವುದಿಲ್ಲ ಚೆನ್ನೈ ಮತ್ತು ದೇಶದ ಇತರ ಭಾಗಗಳಲ್ಲಿ ನೀವು ನೀರಿನ ನುಗ್ಗುವಿಕೆ ಮತ್ತು ಆರ್ಸಿಪಿಟಿ ಯನ್ನು ಮತ್ತೊಮ್ಮೆ ನಿರ್ದಿಷ್ಟಪಡಿಸಿದಂತಹ ಇತರ ವಿಶೇಷಣಗಳಿವೆ ಈ ಸೀಮಿತಗೊಳಿಸುವ ಮೌಲ್ಯಗಳು ವಾಸ್ತವದ ದೃಷ್ಟಿಯಿಂದ ಏನಾಗುತ್ತವೆ ಎಂಬುದಕ್ಕೆ ಯಾವುದೇ ಸ್ಪಷ್ಟ ಆಧಾರವಿಲ್ಲದೆ ನಿರ್ದಿಷ್ಟಪಡಿಸಿದ ಸೀಮಿತಗೊಳಿಸುವ ಮೌಲ್ಯಗಳಿವೆ ಈ ರಚನೆಯ ಕಾರ್ಯಕ್ಷಮತೆ ಆದ್ದರಿಂದ ಮತ್ತೊಮ್ಮೆ ನಮ್ಮ ಪ್ರಸ್ತುತ ವಿಶೇಷಣಗಳನ್ನು ಹಾಳುಗೆಡವುತ್ತಿರುವ ಹಲವಾರು ಸಮಸ್ಯೆಗಳಿವೆ ಮತ್ತು ರಚನೆಯಲ್ಲಿ ಬಾಳಿಕೆ ಸೂಚಿಸಲು ನಾವು ಬಳಸಬಹುದಾದ ವಿಭಿನ್ನ ಪರೀಕ್ಷೆಗಳ ಬಗ್ಗೆ ಹೆಚ್ಚು ಹೆಚ್ಚು ತಿಳುವಳಿಕೆಯನ್ನು ತರುವ ಅವಶ್ಯಕತೆಯಿದೆ ಆದ್ದರಿಂದ ನಾನು ಅಲ್ಲಿ ನಿರ್ದಿಷ್ಟಪಡಿಸಿದ ಕಾಗದವನ್ನು ನೋಡುವ ಮೂಲಕ ನೀವು ಈ ವಿವರಗಳನ್ನು ನೋಡಬಹುದು ಆದ್ದರಿಂದ ಭಾರತೀಯ ನಿರ್ಮಾಣ ಸನ್ನಿವೇಶದಿಂದ ನಾವು ಕಲಿತ ಪಾಠಗಳು ಬಾಳಿಕೆಗೆ ಸಂಬಂಧಿಸಿದಂತೆ ಭಾರತದಲ್ಲಿ ನಿರ್ಮಾಣ ಯೋಜನೆಗಳಿಗೆ ಮಾದರಿ ವಿವರಣೆಯಲ್ಲಿ ಮಾರ್ಗಸೂಚಿಗಳನ್ನು ಹೊಂದುವ ಸ್ಪಷ್ಟ ಅವಶ್ಯಕತೆಯಿದೆ ನಮ್ಮ ಮಾನ್ಯತೆ ತರಗತಿಗಳನ್ನು ಹೇಗೆ ಮರು ವ್ಯಾಖ್ಯಾನಿಸುವುದು ಎಂಬುದನ್ನು ಅರ್ಥಮಾಡಿಕೊಳ್ಳುವ ಅವಶ್ಯಕತೆಯಿದೆ ಏಕೆಂದರೆ ಕಳೆದ 10 15 ವರ್ಷಗಳಲ್ಲಿ ಸಾಕಷ್ಟು ಅಂತರರಾಷ್ಟ್ರೀಯ ಸಾಹಿತ್ಯಗಳು ಹೊರಬಂದಿವೆ ಮತ್ತು ಇವುಗಳನ್ನು ನಮ್ಮ ಮಾನದಂಡಗಳಲ್ಲಿಯೂ ಪ್ರತಿಬಿಂಬಿಸಲು ಪ್ರಾರಂಭಿಸಬೇಕು ಮಾನ್ಯತೆ ತರಗತಿಗಳನ್ನು ಆ ರೀತಿಯ ಮಾನ್ಯತೆ ಪರಿಸರದಲ್ಲಿ ಕಾಂಕ್ರೀಟ್ ಮೇಲೆ ಪರಿಣಾಮ ಬೀರುವ ನಿಜವಾದ ಕ್ಷೀಣಿಸುವ ಕಾರ್ಯವಿಧಾನಗಳೊಂದಿಗೆ ಮೂಲಭೂತವಾಗಿ ಜೋಡಿಸುವುದು ಇದರ ಆಲೋಚನೆ ಆದ್ದರಿಂದ ಮತ್ತೆ ಬಾಳಿಕೆ ವಿನ್ಯಾಸ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನೀವು ಲಿಖಿತ ವಿಧಾನವನ್ನು ಹೊಂದಿದ್ದೀರಿ ಅದು ಲೇಪನ ಅಥವಾ ಜಡ ವಸ್ತುಗಳ ಬಳಕೆಯನ್ನು ಸಂಪೂರ್ಣವಾಗಿ ಹಾಳಾಗುವುದನ್ನು ತಪ್ಪಿಸಬಹುದು ಈಗ ಅದು ನೀವು ಊಹಿಸಬಹುದಾದ ಸಂಗತಿಯಾಗಿದೆ ಅದು ತುಂಬಾ ವೆಚ್ಚದಾಯಕವಲ್ಲ ಇದು ದುಬಾರಿಯಾಗಲಿದೆ ಉದಾಹರಣೆಗೆ ಉಕ್ಕನ್ನು ಬಲಪಡಿಸುವ ಬದಲು ಸ್ಟೇನ್ಲೆಸ್ ಸ್ಟೀಲ್ ಬಳಕೆಯು ಕ್ಷೀಣಿಸುವ ವಿಧಾನಗಳನ್ನು ತಪ್ಪಿಸುವುದರಲ್ಲಿ ಒಂದಾಗಿದೆ ಆದರೆ ಇದು ಬಹುಶಃ ಹಲವಾರು ಸನ್ನಿವೇಶಗಳಲ್ಲಿ ಪ್ರಾಯೋಗಿಕವಾಗಿರುವುದಿಲ್ಲ ತದನಂತರ ನೀವು ಬಾಳಿಕೆ ವಿನ್ಯಾಸವನ್ನು ಮಾಡುವ ಪ್ರಸ್ತುತ ವಿಧಾನವನ್ನು ಹೊಂದಿದ್ದೀರಿ ಅದು ವಸ್ತುಗಳ ಮೇಲೆ ಸೂಚಿಸುವ ಅವಶ್ಯಕತೆಗಳನ್ನು ಒದಗಿಸುತ್ತದೆ ಮತ್ತು ಈ ಅಭ್ಯಾಸಗಳನ್ನು ನೇರವಾಗಿ ನಿರ್ಮಾಣ ಉದ್ಯಮದಲ್ಲಿ ಅಳವಡಿಸಿಕೊಳ್ಳುತ್ತದೆ ಅದು ಮೂಲತಃ ನಿಮ್ಮ ಪ್ರಸ್ತುತ ಕೋಡಲ್ ವ್ಯವಸ್ಥೆಯಾಗಿದೆ ಕಾರ್ಯಕ್ಷಮತೆ ವಿಧಾನಕ್ಕೆ ಸಂಬಂಧಿಸಿದ ಕಾರ್ಯಕ್ಷಮತೆ ಆಧಾರಿತ ಪರೀಕ್ಷೆಗಳು ಮತ್ತು ಸೂಚಕಗಳನ್ನು ನೀವು ಹೊಂದಿದ್ದೀರಿ ನಿರ್ಮಾಣ ಯೋಜನೆ ನಿಜವಾಗಿ ಪ್ರಾರಂಭವಾಗುವ ಮೊದಲು ಕಾಂಕ್ರೀಟ್ ಗುಣಲಕ್ಷಣಗಳನ್ನು ವೇಗವರ್ಧಿತ ಪರೀಕ್ಷೆಗಳ ಸಹಾಯದಿಂದ ಅಳೆಯಬಹುದು ಎಂದು ನಾವು ಇಲ್ಲಿ ವ್ಯಾಖ್ಯಾನಿಸುತ್ತೇವೆ ಮತ್ತು ಈ ಕೆಲವು ಪರೀಕ್ಷೆಗಳನ್ನು ವಾಸ್ತವವಾಗಿ ಮೇಲ್ವಿಚಾರಣೆ ಮಾಡಲು ಬಳಸಬಹುದು ಯೋಜನೆಯ ಪ್ರಗತಿ ಮತ್ತು ನಿರ್ಮಾಣ ಯೋಜನೆಯಲ್ಲಿ ನಡೆಯುತ್ತಿರುವ ಕಾಂಕ್ರೀಟ್ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಿ ಇದು ಮೂಲತಃ ಕಾಂಕ್ರೀಟ್ ಗುಣಮಟ್ಟಕ್ಕಾಗಿ ಪರೀಕ್ಷೆಗಳು ಮತ್ತು ಸೂಚಕಗಳನ್ನು ಬಳಸುವ ಮೂಲಕ ನಿಮ್ಮ ಕಾರ್ಯಕ್ಷಮತೆ ಆಧಾರಿತ ವಿನ್ಯಾಸವಾಗಿದೆ ಮತ್ತು ಅಂತಿಮವಾಗಿ ಸಹಜವಾಗಿ ಕಾರ್ಯಕ್ಷಮತೆಯ ವಿನ್ಯಾಸವನ್ನು ಮಾಡೆಲಿಂಗ್ ಮೂಲಕ ಉತ್ತಮವಾಗಿ ಸಾಧಿಸಬಹುದು ಒಮ್ಮೆ ನಾವು ಈ ಪರೀಕ್ಷೆಗಳ ಬಳಕೆಯೊಂದಿಗೆ ವಿಶ್ವಾಸವನ್ನು ಪಡೆದುಕೊಂಡರೆ ಮತ್ತು ಈ ಪರೀಕ್ಷೆಗಳಿಂದ ನಾವು ಪಡೆಯುವ ಸೀಮಿತ ಮೌಲ್ಯಗಳ ಮಹತ್ವವನ್ನು ಅರ್ಥಮಾಡಿಕೊಂಡರೆ ನಾವು ನಿಜವಾಗಿಯೂ ಮಾಡೆಲಿಂಗ್ ಮಾಡಲು ಪ್ರಾರಂಭಿಸಬಹುದು ಮತ್ತು ನಂತರ ಕೆಲವು ಕಾಂಕ್ರೀಟ್ ಅನ್ನು ವಿನ್ಯಾಸಗೊಳಿಸಬಹುದು ಕೇವಲ ಮಾಡೆಲಿಂಗ್ ವಿಧಾನದೊಂದಿಗೆ ನಿರ್ದಿಷ್ಟ ಸೇವಾ ಜೀವನ ಆದರೆ ಇದೀಗ ಅದರೊಂದಿಗೆ ಮುಂದುವರಿಯಲು ನಮಗೆ ಸಾಕಷ್ಟು ಮಾಹಿತಿ ಇದೆ ಎಂದು ನಾನು ಭಾವಿಸುವುದಿಲ್ಲ ಆದ್ದರಿಂದ ಇದನ್ನು ಮತ್ತೊಮ್ಮೆ ದೃಷ್ಟಿಕೋನದಿಂದ ಹೇಳುವುದಾದರೆ ಕಾರ್ಯಕ್ಷಮತೆಯ ವಿಶೇಷಣಗಳು ನಿಮ್ಮ ಸಂಕೋಚಕ ಅಥವಾ ಕರ್ಷಕ ಶಕ್ತಿ ಆಗಿರಬಹುದು ಕವರ್ ಆಳವನ್ನು ವಾಸ್ತವವಾಗಿ ರಚನೆಯಲ್ಲಿ ಅಳೆಯಲಾಗುತ್ತದೆ ನಿಮ್ಮ ಕುಗ್ಗುವಿಕೆ ಅಥವಾ ಪ್ರವೇಶಸಾಧ್ಯತೆ ಆದರೆ ನಿಮ್ಮ ಪ್ರಿಸ್ಕ್ರಿಪ್ಟಿವ್ ವಿಶೇಷಣಗಳು ಪ್ರಸ್ತುತ ನಿಮ್ಮ ಕೋಡ್ಗಳಲ್ಲಿ ನಿರ್ದಿಷ್ಟವಾಗಿ ನಿರ್ದಿಷ್ಟಪಡಿಸಲಾಗಿದೆ ಕ್ಯೂರಿಂಗ್ ಅವಧಿ ವಿಧಾನ ಕನಿಷ್ಠ ಸಿಮೆಂಟ್ ವಿಷಯ ನಿಮ್ಮ ನಿರ್ಮಾಣ ಯೋಜನೆಯಲ್ಲಿ ಬಳಸಬೇಕಾದ ಬೈಂಡರ್ ಪ್ರಕಾರ ಮತ್ತು ಸಿಮೆಂಟ್ ಅನುಪಾತಕ್ಕೆ ಗರಿಷ್ಠ ನೀರು ಈಗ ಉತ್ತರ ಅಮೆರಿಕಾದ ಕಾರ್ಯಕ್ಷಮತೆಯ ವಿಶೇಷಣಗಳ ಉದಾಹರಣೆಗಳಾಗಿವೆ ಆದ್ದರಿಂದ ನೀವು ಇಲ್ಲಿ ಸೇತುವೆಗಳು ಮತ್ತು ಸುರಂಗಗಳಿಗಾಗಿ ಹಲವಾರು ವಿಭಿನ್ನ ವಿಶೇಷಣಗಳನ್ನು ಹೊಂದಿದ್ದೀರಿ ಮತ್ತು ಹೆಚ್ಚಿನ ರಚನೆಯ ಮೇಲೆ ಆದ್ದರಿಂದ ಇಲ್ಲಿ ನೀವು ಆರ್ಸಿಪಿಟಿ ಮೌಲ್ಯಗಳನ್ನು ಸೇತುವೆಗಳಿಗಾಗಿ ನ್ಯೂ ಬ್ರನ್ಸ್ವಿಕ್ ಡ್ರಾಫ್ಟ್ ವಿವರಣೆಯಿಂದ ನಿರ್ದಿಷ್ಟಪಡಿಸಲಾಗಿದೆ ಇದು ಆರ್ಸಿಪಿಟಿ ತುಕ್ಕು ನಿರೋಧಕವಿಲ್ಲದೆ 1000 ಕಾಲಮ್ಗಳಿಗಿಂತ ಕಡಿಮೆಯಿರಬೇಕು ಮತ್ತು ತುಕ್ಕು ನಿರೋಧಕದೊಂದಿಗೆ 1500 ಕ್ಕಿಂತ ಕಡಿಮೆ ಇರಬೇಕು ಮತ್ತು ನೀವು ವಿಶೇಷವಾದವುಗಳನ್ನು ಬಳಸುವಾಗ ಸಹಜವಾಗಿ ಪರಿಗಣಿಸಿ ತುಕ್ಕು ನಿರೋಧಕಗಳಂತಹ ಮಿಶ್ರಣಗಳು ನಿಮ್ಮ ಕಾಂಕ್ರೀಟ್ ವ್ಯವಸ್ಥೆಗಳ ಅಯಾನಿಕ್ ಸಾಂದ್ರತೆಯನ್ನು ನೀವು ಹೆಚ್ಚಿಸಬಹುದು ಅದು ಹೆಚ್ಚು ವಹನಕ್ಕೆ ಕಾರಣವಾಗಬಹುದು ಅದಕ್ಕಾಗಿಯೇ ತುಕ್ಕು ನಿರೋಧಕಗಳೊಂದಿಗಿನ ಕಾಂಕ್ರೀಟ್ಗೆ ಹೆಚ್ಚಿನ ಮಿತಿಯನ್ನು ಒದಗಿಸಲಾಗುತ್ತದೆ ಸೂಪರ್ ರಚನೆ ಮತ್ತು ಉಪರಚನೆಗಾಗಿ ಪ್ರತ್ಯೇಕವಾಗಿ ವ್ಯಾಖ್ಯಾನಿಸಲಾದ 7 ದಿನಗಳಲ್ಲಿ ವಿವರಣೆಯು ಕುಗ್ಗುವಿಕೆಯ ಮಿತಿಯನ್ನು ಹೊಂದಿದೆ ಹೆಚ್ಚಿನ ಕಾರ್ಯಕ್ಷಮತೆಯ ಕಾಂಕ್ರೀಟ್ ಗಾಗಿ ಈ ಕ್ಯಾಲ್ಗರಿ ನಗರ ವಿವರಣೆಯು ಒಂದು ಆಸಕ್ತಿದಾಯಕ ಭಾಗವಾಗಿದೆ ಅಲ್ಲಿ ಇದು 600 ಕ್ಕಿಂತ ಕಡಿಮೆ ಕಾಲಮ್ಗಳ ಆರ್ಸಿಪಿಟಿ ಮೌಲ್ಯವನ್ನು ಸೂಚಿಸುತ್ತದೆ ಆದರೆ ನಂತರ ನೀವು 40 ಡಾಲರ್ಗಳ ದಂಡವನ್ನು ಪಾವತಿಸಲು ಸಿದ್ಧರಿದ್ದರೆ ನೀವು 601 ರಿಂದ 1200 ಕೂಲಂಬ್ಗಳನ್ನು ಸಹ ಹೊಂದಬಹುದು ಎಂಬ ಷರತ್ತಿನೊಂದಿಗೆ ಅದು ಹೇಳುತ್ತದೆ ಪ್ರತಿ ಘನ ಮೀಟರ್ ಇಲ್ಲಿರುವ ಪ್ರಯೋಜನವೆಂದರೆ ಗುತ್ತಿಗೆದಾರ ಅಥವಾ ಕಾಂಕ್ರೀಟ್ ಸರಬರಾಜುದಾರನು ಈಗ ಯಾವ ಮಾನದಂಡಗಳನ್ನು ಪೂರೈಸಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿದ್ದಾನೆ ಉದಾಹರಣೆಗೆ 600 ಕ್ಕಿಂತ ಕಡಿಮೆ ಕೂಲಂಬ್ಗಳ ಬಾಳಿಕೆ ಸಾಧಿಸುವ ಕಾಂಕ್ರೀಟ್ ಅನ್ನು ಒದಗಿಸುವ ವೆಚ್ಚವು 600 ರಿಂದ 1200 ಕೂಲಂಬ್ಗಳಿಗೆ ಪಾವತಿಸಲಿರುವ ದಂಡಕ್ಕಿಂತ ಹೆಚ್ಚಿನದಾಗಿದ್ದರೆ ಅದು ನಿಜವಾಗಿಯೂ ದಂಡವನ್ನು ಪಾವತಿಸಲು ಮತ್ತು ಅದರೊಂದಿಗೆ ಹೋಗಲು ಯೋಗ್ಯವಾದ ಪ್ರಸ್ತಾಪವಾಗಿರಬಹುದು ಕಾಂಕ್ರೀಟ್ ವಿಭಿನ್ನ ಲಕ್ಷಣ ಆದ್ದರಿಂದ ಮತ್ತೊಮ್ಮೆ ಅಂತಹ ಮಾನದಂಡಗಳನ್ನು ಗುತ್ತಿಗೆದಾರ ಅಥವಾ ಕಾಂಕ್ರೀಟ್ ಉತ್ಪಾದಕರಿಗೆ ಕ್ಲೈಂಟ್ ಮತ್ತು ಗುತ್ತಿಗೆದಾರರ ನಡುವಿನ ಸರಿಯಾದ ವ್ಯವಸ್ಥೆಯಿಂದ ಮುಂಚಿತವಾಗಿ ಲಭ್ಯವಾಗುವಂತೆ ಮಾಡಬೇಕಾಗುತ್ತದೆ ಇದರಿಂದಾಗಿ ಈ ಗುಣಲಕ್ಷಣಗಳನ್ನು ನಿರ್ದಿಷ್ಟತೆಯಲ್ಲಿ ರೂಪಿಸಬಹುದು ಮತ್ತೆ ಇಲ್ಲಿ ನ್ಯೂಯಾರ್ಕ್ನ ಮತ್ತೊಂದು ಬಂದರು ಪ್ರಾಧಿಕಾರ ಪೂರ್ವ ಅರ್ಹತೆಗಾಗಿ ಆರ್ಸಿಪಿಟಿ ಎಂದರೆ ನಿರ್ಮಾಣಕ್ಕೆ ಸಾಕಷ್ಟು ಮಿಶ್ರಣವು ಉತ್ತಮವಾಗಿದೆ ಎಂದು ಕಂಡುಹಿಡಿಯುವುದು 1000 ಕೂಲಂಬ್ಗಳಿಗಿಂತ ಕಡಿಮೆಯಿರಬೇಕು ಆದರೆ ಅದೇ ಮಿಶ್ರಣವನ್ನು ಸೈಟ್ನಲ್ಲಿ ನಿರ್ದಿಷ್ಟಪಡಿಸಿದಾಗ ಅಥವಾ ಉತ್ಪಾದನೆಗೆ ದಿನದಿಂದ ದಿನಕ್ಕೆ ಸೈಟ್ನಲ್ಲಿ ಸರಬರಾಜು ಮಾಡಿದಾಗ ನ್ಯೂಜೆರ್ಸಿ ಹೇಳುತ್ತದೆ 80 ಪ್ರತಿಶತದಷ್ಟು ಪರೀಕ್ಷೆಗಳಲ್ಲಿ 1500 ಕ್ಕಿಂತ ಕಡಿಮೆ ಕೂಲಂಬ್ಗಳೊಂದಿಗೆ ನೀವು ಸರಿಯಾಗಿದ್ದೀರಿ ಎಂದು ನೀವು ಹೇಳುವ ಸ್ವಲ್ಪ ಹೆಚ್ಚಿನ ವಿಚಲನವನ್ನು ಕಾಂಕ್ರೀಟ್ ಅನುಮತಿಸುತ್ತದೆ ಇದರರ್ಥ ನೀವು ಶೇಕಡಾ 20 ರಷ್ಟು ಪರೀಕ್ಷೆಗಳಲ್ಲಿ 1500 ಕ್ಕಿಂತಲೂ ಹೆಚ್ಚಿನದನ್ನು ವಿಚಲನಗೊಳಿಸಬಹುದು ಏಕೆಂದರೆ ಪ್ರಯೋಗಾಲಯ ಪರಿಸರದಲ್ಲಿ ನೀವು ಹೊಂದಿರುವದಕ್ಕಿಂತ ಹೆಚ್ಚಿನ ವ್ಯತ್ಯಾಸವನ್ನು ನೀವು ಕ್ಷೇತ್ರದಲ್ಲಿ ನಿರೀಕ್ಷಿಸಬಹುದು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ವಿಭಿನ್ನ ಪ್ರಯೋಜನಗಳು ಇವೆ ನಾವೀನ್ಯತೆ ಮತ್ತು ಪೂರಕ ಸಿಮೆಂಟಿಂಗ್ ವಸ್ತುಗಳ ಹೆಚ್ಚಿನ ಬಳಕೆಗೆ ಅವಕಾಶವಿದೆ ಇದೀಗ ಪ್ರಿಸ್ಕ್ರಿಪ್ಟಿವ್ ಸ್ಟ್ಯಾಂಡರ್ಡ್ ನೀವು ಇದರ ಶೇಕಡಾವಾರು ಪ್ರಮಾಣವನ್ನು ಮಾತ್ರ ಬಳಸಬಹುದು ಎಂದು ಹೇಳುತ್ತದೆ ಅದರಲ್ಲಿ ಹೆಚ್ಚಿನ ಶೇಕಡಾವಾರು ಈಗ ಕಾರ್ಯಕ್ಷಮತೆಯ ವಿವರಣೆಯಲ್ಲಿ ನಮ್ಮ ಕಾಂಕ್ರೀಟ್ ಅನ್ನು ಯಾವ ಪದಾರ್ಥಗಳು ರೂಪಿಸುತ್ತವೆ ಎಂಬುದರ ಬಗ್ಗೆ ನಾವು ಚಿಂತಿಸಬೇಕಾಗಿಲ್ಲ ಕಾಂಕ್ರೀಟ್ನಿಂದ ನಾವು ಯಾವ ಕಾರ್ಯಕ್ಷಮತೆಯನ್ನು ಸಾಧಿಸಬಹುದು ಎಂಬುದರ ಬಗ್ಗೆ ಮಾತ್ರ ನಾವು ಚಿಂತಿಸಬೇಕಾಗಿದೆ ಮತ್ತು ಅಂತಿಮವಾಗಿ ಕ್ಲೈಂಟ್ಗೆ ಉತ್ತಮ ಅಂತಿಮ ಉತ್ಪನ್ನದ ಭರವಸೆ ಇದೆ ಮತ್ತು ಜನರು ತಮ್ಮ ಪಾತ್ರಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಪ್ರಕ್ರಿಯೆಯಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಾರ್ಯಕ್ಷಮತೆಯ ವಿವರಣೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಈಗ ಸಾಕಷ್ಟು ರಸ್ತೆ ತಡೆಗಳಿವೆ ಕಾರ್ಯಕ್ಷಮತೆಯನ್ನು ನಾವು ಹೇಗೆ ವ್ಯಾಖ್ಯಾನಿಸಬಹುದು ಮತ್ತು ಒಳಗೊಂಡಿರುವ ಕಾರ್ಯವಿಧಾನಗಳು ಯಾವುವು ಕ್ಲೈಂಟ್ ಮತ್ತು ಕಾಂಕ್ರೀಟ್ ನಿರ್ಮಾಪಕರ ನಡುವೆ ಇದನ್ನು ಮತ್ತೊಮ್ಮೆ ಒಪ್ಪಿಕೊಳ್ಳಬೇಕಾಗಿದೆ ಏಕೆಂದರೆ ಯೋಜನೆ ಪ್ರಾರಂಭವಾದರೆ ಮತ್ತು ನಿರ್ದಿಷ್ಟತೆಯಲ್ಲಿ ಏನಾದರೂ ಇದ್ದರೆ ಕಾಂಕ್ರೀಟ್ ಉತ್ಪಾದಕರಿಗೆ ಅದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅದು ಸಾಕಷ್ಟು ಅಪಾಯಕಾರಿಯಾದ ಪರಿಸ್ಥಿತಿಯಾಗಲಿದೆ ಉದಾಹರಣೆಗೆ ನಮ್ಮ ನೆರೆಯ ರಾಜ್ಯವಾದ ಆಂಧ್ರಪ್ರದೇಶದಲ್ಲಿ ಇತ್ತೀಚೆಗೆ ಪ್ರಾರಂಭವಾದ ನಿರ್ಮಾಣ ಯೋಜನೆಗಳಲ್ಲಿ ನಿರ್ದಿಷ್ಟಪಡಿಸಿದ ಏನಾದರೂ ಇದೆ ಅದು ಸರಬರಾಜು ಮಾಡಿದ ಪ್ರತಿ 100 ಘನ ಮೀಟರ್ ಕಾಂಕ್ರೀಟ್ಗೆ ಬಾಳಿಕೆ ಪರೀಕ್ಷೆಯನ್ನು ನಡೆಸಬೇಕು ಎಂದು ಹೇಳುತ್ತದೆ ಈಗ ಕಾಂಕ್ರೀಟ್ ನಿರ್ಮಾಣ ಯೋಜನೆಗಳು ಸುಮಾರು 40 ಮೀಟರ್ ಆಳದ 1 5 ಮೀಟರ್ ವ್ಯಾಸದ ರಾಶಿಯನ್ನು ಹೊಂದಿರುವ ಬೃಹತ್ ರಾಶಿಗಳಿಂದ ಪ್ರಾರಂಭವಾಗುತ್ತವೆ ಆದ್ದರಿಂದ ಪ್ರತಿ ರಾಶಿಗೆ ನಿಮಗೆ 500 ಘನ ಮೀಟರ್ಗಳಷ್ಟು ಅಗತ್ಯವಿದೆ ಆದ್ದರಿಂದ ಅವರು ಕಾಂಕ್ರೀಟ್ ಅನ್ನು ಪೂರೈಸುತ್ತಿರುವಾಗ ಮತ್ತು ಒಂದು ರಾಶಿಯನ್ನು ಭರ್ತಿ ಮಾಡುವಾಗ ನೀವು ಬಾಳಿಕೆ ಪರೀಕ್ಷೆಗಳಿಗಾಗಿ 5 ವಿಭಿನ್ನ ಮಾದರಿಗಳನ್ನು ಹೊರತೆಗೆಯಬೇಕು ಎಂದು ಊಹಿಸಿ ಈಗ ಅದು ಸುಲಭವಲ್ಲ ಏಕೆಂದರೆ ಅವರು ದಿನದಲ್ಲಿ ಒಂದಕ್ಕಿಂತ ಹೆಚ್ಚು ರಾಶಿಯನ್ನು ಮಾಡುತ್ತಿರಬಹುದು ಮತ್ತು ಒಂದು ನಿರ್ದಿಷ್ಟ ದಿನದಂದು ಹಲವಾರು ವಿಭಿನ್ನ ರಾಶಿಗಳು ನಿರಂತರವಾಗಿ ಬಾಳಿಕೆ ಪರೀಕ್ಷೆಗಳನ್ನು ಮಾಡಬೇಕಾಗಬಹುದು ಎಂದು ಊಹಿಸಿ ಅದು ತುಂಬಾ ಸುಲಭವಲ್ಲ ಮೊದಲನೆಯದಾಗಿ ಬಾಳಿಕೆ ಪರೀಕ್ಷೆಗಳು ದುಬಾರಿಯಾಗಿದ್ದು ಅವು ಸಂಕೋಚಕ ಶಕ್ತಿ ಪರೀಕ್ಷೆಗಳಂತೆ ಹೊಂದಿಸಲು ಸುಲಭವಲ್ಲ ಆದ್ದರಿಂದ ಕಾಂಕ್ರೀಟ್ ನಿರ್ಮಾಣ ತಾಣದ ಗುಣಲಕ್ಷಣಗಳನ್ನು ಗಣನೆಗೆ ತೆಗೆದುಕೊಂಡು ಈ ಪರೀಕ್ಷೆಗಳನ್ನು ಸೈಟ್ ನಲ್ಲಿ ಹೇಗೆ ಕಾರ್ಯಗತಗೊಳಿಸಬಹುದು ಎಂಬುದನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಬೇಕು ಕಾರ್ಯಕ್ಷಮತೆಯನ್ನು ಅಳೆಯಲು ಬಳಸಬೇಕಾದ ಪರೀಕ್ಷಾ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳುವುದು ಇನ್ನೊಂದು ಭಾಗ ನಮ್ಮ ಅನೇಕ ನಿರ್ಮಾಣ ಯೋಜನೆಗಳಲ್ಲಿ ಬಾಳಿಕೆ ಸೂಚಕವಾಗಿ ನಾವು ಕ್ಷಿಪ್ರ ಕ್ಲೋರೈಡ್ ನುಗ್ಗುವ ಪರೀಕ್ಷೆಯನ್ನು ಯಾದೃಚ್ ವಾಗಿ ಬಳಸುತ್ತಿದ್ದೇವೆ ಎಂದು ಈಗ ನೀವು ಆಗಾಗ್ಗೆ ನೋಡುತ್ತೀರಿ ಈಗ ನೀವು ಅದರ ಬಗ್ಗೆ ನಿಜವಾಗಿಯೂ ಯೋಚಿಸಿದರೆ ಈ ಕಾರ್ಯವಿಧಾನವು ನಿಮ್ಮ ನಿರ್ದಿಷ್ಟ ಸೇವಾ ವಾತಾವರಣದಲ್ಲಿ ಸಂಭವಿಸುವ ನಿರೀಕ್ಷೆಯ ರೀತಿಯ ಬಾಳಿಕೆ ಸಮಸ್ಯೆಯನ್ನು ನಿಜವಾಗಿಯೂ ಪ್ರತಿಬಿಂಬಿಸುವುದಿಲ್ಲ ಕೆಲವು ಸಂದರ್ಭಗಳಲ್ಲಿ ಅನಿಲ ಪ್ರವೇಶಸಾಧ್ಯತೆ ಅಥವಾ ನೀರಿನ ಪ್ರವೇಶಸಾಧ್ಯತೆಯು ಕ್ಲೋರೈಡ್ ಗಿಂತ ಹೆಚ್ಚಾಗಿ ನೋಡಲು ಹೆಚ್ಚು ಆಸಕ್ತಿಕರವಾಗಿರುತ್ತದೆ ನುಗ್ಗುವ ಗುಣಲಕ್ಷಣಗಳು ನಂತರ ಪ್ರಮುಖ ಸಮಸ್ಯೆ ಎಂದರೆ ನಾವು ನಿಯಮಗಳನ್ನು ಹೇಗೆ ಕಾರ್ಯಗತಗೊಳಿಸುತ್ತೇವೆ ರಚನೆಯೊಳಗೆ ಕಾರ್ಯಕ್ಷಮತೆಯನ್ನು ಪೂರೈಸದಿದ್ದರೆ ಏನು ಹಾಗಾದರೆ ನಾವು ಅದನ್ನು ನಿರ್ದಿಷ್ಟತೆಗೆ ಹೇಗೆ ತರುತ್ತೇವೆ ಉದಾಹರಣೆಗೆ 28 ದಿನಗಳಲ್ಲಿ ನಾನು ಪ್ರವೇಶಸಾಧ್ಯತೆಯ ಮೌಲ್ಯಗಳನ್ನು ತೃಪ್ತಿಕರವಾಗಿಸದಿದ್ದರೆ ರಚನೆಯನ್ನು ಈಗಾಗಲೇ ನಿರ್ಮಿಸಲಾಗಿದೆ ನೀವು ಅದನ್ನು ಏನು ಮಾಡುತ್ತೀರಿ ನೀವು ಅದನ್ನು ಸ್ಪಷ್ಟವಾಗಿ ಉರುಳಿಸಲು ಸಾಧ್ಯವಿಲ್ಲ ನೀವು ಕೈಗೊಳ್ಳಬೇಕಾದ ಪರಿಹಾರ ಕ್ರಮಗಳು ಯಾವುವು ಆದ್ದರಿಂದ ವಿವರಣೆಯನ್ನು ವಿನ್ಯಾಸಗೊಳಿಸುವ ಸಮಯದಲ್ಲಿ ಆ ಎಲ್ಲಾ ಅಂಶಗಳನ್ನು ಮೊದಲೇ ಯೋಚಿಸಬೇಕಾಗಿದೆ ಕಾಂಕ್ರೀಟ್ನೊಂದಿಗೆ ಕೆಲಸ ಮಾಡಲು ನಿಮಗೆ ಎಂದಿಗೂ ಹೆಚ್ಚು ಸಮಯವಿಲ್ಲ ಎಂದು ನಮ್ಮ ಹೆಚ್ಚಿನ ನಿರ್ಮಾಣ ಯೋಜನೆಗಳಲ್ಲಿ ಈಗ ನಮಗೆ ಚೆನ್ನಾಗಿ ತಿಳಿದಿದೆ ಸಾಮಾನ್ಯವಾಗಿ ಭಾರತದಲ್ಲಿ ಕಾಂಕ್ರೀಟ್ ನಿರ್ಮಾಣ ಯೋಜನೆಗಳಲ್ಲಿ ಕಾಂಕ್ರೀಟ್ ಉತ್ಪಾದಕರಿಗೆ ಕಾಂಕ್ರೀಟ್ ಮಿಶ್ರಣ ವಿನ್ಯಾಸಗಳನ್ನು ತಯಾರಿಸಲು ಒಂದು ತಿಂಗಳು ಸಿಗುವುದಿಲ್ಲ ಆದರೆ ನೀವು ನಿಜವಾಗಿಯೂ ಈ ಬಾಳಿಕೆ ವಿಶೇಷಣಗಳ ಮೂಲಕ ಕೆಲಸ ಮಾಡಬೇಕಾದರೆ ಮತ್ತು ನಿಯಮಿತ ನಿರ್ಮಾಣ ಯೋಜನೆಯಲ್ಲಿ ಅವುಗಳನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕಾದರೆ ನಿಮಗೆ 4 ರಿಂದ ನಿಜವಾಗಿಯೂ ಸಮಂಜಸವಾದದ್ದನ್ನು ರೂಪಿಸಲು 6 ತಿಂಗಳುಗಳು ಮತ್ತು ನೀವು ವಿಶೇಷ ಗುಣಲಕ್ಷಣಗಳನ್ನು ಹೊಂದಿದ್ದರೆ ಅವಶ್ಯಕತೆಗಳು ಹೆಚ್ಚಿನ ಸಮಯದವರೆಗೆ ಇರಬಹುದು ಮತ್ತು ಅದು ಕೆಲಸ ಮಾಡಬೇಕಾಗುತ್ತದೆ ಆದ್ದರಿಂದ ಜನರು ಹೈಬ್ರಿಡ್ ವಿಶೇಷಣಗಳನ್ನು ನಾವು ಪ್ರಯತ್ನಿಸಬಹುದು ಮತ್ತು ನೋಡಬಹುದು ಎಂದು ಹೇಳುವ ಮೂಲಕ ಈ ಅನುಷ್ಠಾನದ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿದ್ದಾರೆ ಉದಾಹರಣೆಗೆ ಕನಿಷ್ಠ ಕೆಲವು ರೀತಿಯ ಸಿಮೆಂಟ್ ವಿಷಯಗಳನ್ನು ನಿರ್ದಿಷ್ಟಪಡಿಸಿದ ಆಧಾರದ ಮೇಲೆ ಭಾಗಶಃ ಪ್ರಿಸ್ಕ್ರಿಪ್ಟಿವ್ ಮತ್ತು ಭಾಗಶಃ ಕಾರ್ಯಕ್ಷಮತೆ ಇದರಿಂದಾಗಿ ನಾವು ರಚನೆಯಲ್ಲಿ ಕೆಲವು ಹಂತದ ಕಾರ್ಯಕ್ಷಮತೆಯನ್ನು ಕಂಡುಹಿಡಿಯಬಹುದು ಅದೇ ಸಮಯದಲ್ಲಿ ಸಾಗಿಸಬೇಕಾದ ಬಾಳಿಕೆಗಾಗಿ ನಿಜವಾದ ಪರೀಕ್ಷೆಗಳೊಂದಿಗೆ ಸೇರಿಸಲಾಗುತ್ತದೆ ಮಾದರಿಗಳಲ್ಲಿ ಅಥವಾ ರಚನೆಗಳಲ್ಲಿ ಕಾಂಕ್ರೀಟ್ ಮೇಲೆ ಆದ್ದರಿಂದ ಒಳಗೊಂಡಿರುವ ಸಾರಿಗೆ ಕಾರ್ಯವಿಧಾನಗಳ ಕೆಲವು ದೃಷ್ಟಿಕೋನಗಳನ್ನು ಮತ್ತು ಆ ಕಾರ್ಯವಿಧಾನಗಳಿಗೆ ನಿಜವಾಗಿ ಸಂಬಂಧಿಸಿರುವ ಪರೀಕ್ಷಾ ವಿಧಾನಗಳನ್ನು ನಿಮಗೆ ನೀಡಲು ಆದ್ದರಿಂದ ಇಲ್ಲಿ ನೀವು ಉದಾಹರಣೆಗೆ ಸೋರ್ಪ್ಶನ್ ಅನ್ನು ಹೊಂದಿದ್ದೀರಿ ಅದು ಮೂಲತಃ ಕ್ಯಾಪಿಲ್ಲರಿ ಹೀರುವಿಕೆ ಆದ್ದರಿಂದ ಉದಾಹರಣೆಗೆ ನೀವು ನೆಲದ ಕೆಳಗೆ ನಿಂತಿರುವ ಅಡಿಪಾಯವನ್ನು ಹೊಂದಿದ್ದೀರಿ ಮತ್ತು ಬಾಹ್ಯ ಪರಿಸರ ಮತ್ತು ಪರೀಕ್ಷಾ ವಿಧಾನದಿಂದ ನೀರನ್ನು ಕ್ಯಾಪಿಲ್ಲರಿ ಹೀರಿಕೊಳ್ಳುವಿಕೆಯನ್ನು ಹೊಂದಿದ್ದೀರಿ ಇದು ಸೋರ್ಪ್ಟಿವಿಟಿ ಪರೀಕ್ಷೆಯನ್ನು ಪ್ರತಿಬಿಂಬಿಸುತ್ತದೆ ಇದು ದಕ್ಷಿಣ ಆಫ್ರಿಕಾದ ಬಾಳಿಕೆ ಸೂಚ್ಯಂಕ ಕಾರ್ಯವಿಧಾನಗಳಲ್ಲಿ ಎಎಸ್ಟಿಎಂಗೆ ಸಂಬಂಧಿಸಿದಂತೆ ಮತ್ತೆ ಪ್ರಮಾಣೀಕೃತ ವಿಧಾನವಾಗಿದೆ ನೀವು ಮೂಲತಃ ಒತ್ತಡದಲ್ಲಿ ಹರಿಯುವ ಪ್ರವೇಶಸಾಧ್ಯತೆಯನ್ನು ಹೊಂದಿದ್ದೀರಿ ಮತ್ತು ಇದನ್ನು ನಿಜವಾಗಿ ಪರಿಹರಿಸಬಹುದಾದ ಹಲವಾರು ವಿಭಿನ್ನ ಪರೀಕ್ಷೆಗಳಿವೆ ಕೆಲವು ಅನಿಲ ಪ್ರವೇಶಕ್ಕೆ ಸಂಬಂಧಿಸಿವೆ ಕೆಲವು ನೀರಿನ ಪ್ರವೇಶಕ್ಕೆ ಸಂಬಂಧಿಸಿವೆ ಸಾಂದ್ರತೆಯ ಗ್ರೇಡಿಯಂಟ್ ಅಡಿಯಲ್ಲಿ ಅಯಾನುಗಳ ಹರಿವು ಸಂಭವಿಸಿದಾಗ ನೀವು ಸಂಭವಿಸುವ ಪ್ರಸರಣವಿದೆ ಮತ್ತು ವಾಸ್ತವವಾಗಿ ಪ್ರಸರಣವನ್ನು ಪರಿಹರಿಸಬಹುದಾದ ಹಲವಾರು ವಿಭಿನ್ನ ಪರೀಕ್ಷೆಗಳಿವೆ ಮತ್ತು ನಂತರ ಈ ಪರೀಕ್ಷೆಯ ಮತ್ತೊಂದು ಸಂಬಂಧಿತ ರೂಪವನ್ನು ವಲಸೆ ಪರೀಕ್ಷೆ ಎಂದು ಕರೆಯಲಾಗುತ್ತದೆ ಅಲ್ಲಿ ನೀವು ವಿದ್ಯುತ್ ಸಾಮರ್ಥ್ಯವನ್ನು ಅನ್ವಯಿಸುವ ಮಟ್ಟವನ್ನು ಹೆಚ್ಚಿಸಲು ಪ್ರಸರಣವು ಕೆಲವೊಮ್ಮೆ ಸಂಭವಿಸುವುದಿಲ್ಲ ನೀವು ನಿಜವಾಗಿಯೂ ಕಾಂಕ್ರೀಟ್ ವಾಹಕತೆಯನ್ನು ಪರೀಕ್ಷಿಸುವುದನ್ನು ಕೊನೆಗೊಳಿಸುತ್ತೀರಿ ಆದರೆ ಅಲ್ಲಿ ಹಲವಾರು ವಿಭಿನ್ನ ವಿಧಾನಗಳಿವೆ ತದನಂತರ ನೀವು ವಿಕ್ ಆಕ್ಷನ್ ಮತ್ತು ಹೀರಿಕೊಳ್ಳುವಿಕೆಯನ್ನು ಹೊಂದಿದ್ದೀರಿ ಅದು ಸೋರ್ಪ್ಟಿವಿಟಿ ಪರೀಕ್ಷೆಯಿಂದ ಸಹ ಪ್ರತಿಫಲಿಸುತ್ತದೆ ಹಾಗಾಗಿ ನಾನು ಮೊದಲೇ ಸೂಚಿಸಿದಂತೆ ಪರೀಕ್ಷಾ ವಿಧಾನದ ಆಯ್ಕೆಯು ನಿರ್ದಿಷ್ಟ ಬಾಳಿಕೆ ಸಮಸ್ಯೆಗೆ ಕಾರಣವಾಗುವ ಸಾರಿಗೆ ಕಾರ್ಯವಿಧಾನಗಳನ್ನು ಪ್ರತಿಬಿಂಬಿಸಬೇಕಾಗುತ್ತದೆ ಉದಾಹರಣೆಗೆ ನಾನು ಕಾಂಕ್ರೀಟ್ನಲ್ಲಿ ಉಕ್ಕನ್ನು ಬಲಪಡಿಸುವ ತುಕ್ಕು ಬಗ್ಗೆ ಮಾತನಾಡುತ್ತಿದ್ದರೆ ಅದರ ಮೇಲೆ ಪರಿಣಾಮ ಬೀರುವ ಹಲವಾರು ವಿಭಿನ್ನ ಅಂಶಗಳಿವೆ ಉದಾಹರಣೆಗೆ ಕ್ಲೋರೈಡ್ ಪರಿಸರದಲ್ಲಿ ನೀವು ಪ್ರಸರಣವನ್ನು ಹೊಂದಿರುತ್ತೀರಿ ನೀವು ಪ್ರವೇಶಸಾಧ್ಯತೆಯನ್ನು ಹೊಂದಿರುತ್ತೀರಿ ನೀವು ಕೆಲವು ಸೋರ್ಪ್ಶನ್ ಮತ್ತು ಸಂಬಂಧಿತ ಪರಿಣಾಮಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ಕ್ಲೋರೈಡ್ ಪರಿಸರಕ್ಕಾಗಿ ನೀವು ಆಯ್ಕೆ ಮಾಡುವ ಪರೀಕ್ಷಾ ವಿಧಾನಗಳು ಈ ಪ್ರಾಥಮಿಕ ಸಾರಿಗೆ ಕಾರ್ಯವಿಧಾನಗಳನ್ನು ಆಧರಿಸಿರಬೇಕು ಕಾರ್ಬೊನೇಷನ ಒಳಪಟ್ಟಿರುವ ಕಾಂಕ್ರೀಟ್ಗಾಗಿ ನೀವು ಅನಿಲ ಪ್ರವೇಶಸಾಧ್ಯತೆಯನ್ನು ಹೊಂದಿದ್ದೀರಿ ನೀವು ನೀರಿನ ಪರಿಣಾಮವನ್ನು ಪ್ರಾಥಮಿಕ ಪರಿಣಾಮಗಳಾಗಿ ಹೊಂದಿದ್ದೀರಿ ಮತ್ತು ಕಾಂಕ್ರೀಟ್ ನಿರ್ಮಾಣಕ್ಕಾಗಿ ನೀವು ವ್ಯಾಖ್ಯಾನಿಸುವ ಯಾವುದೇ ಪರೀಕ್ಷೆಯು ಆ ನಿರ್ದಿಷ್ಟ ಸಾರಿಗೆ ಕಾರ್ಯವಿಧಾನಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಆದ್ದರಿಂದ ವಿಷಯಗಳನ್ನು ದೃಷ್ಟಿಕೋನದಿಂದ ಹೇಳುವುದಾದರೆ ಭಾರತದಲ್ಲಿ ಕಾಂಕ್ರೀಟ್ ನಿರ್ಮಾಣದೊಂದಿಗೆ ನಾವು ಎದುರಿಸುತ್ತಿರುವ ಸವಾಲುಗಳು ಯಾವುವು ಬಹುಶಃ ಹೆಚ್ಚಿನ ಉದಯೋನ್ಮುಖ ಆರ್ಥಿಕತೆಗಳಿಗೆ ಸರಬರಾಜು ಒಂದು ಪ್ರಮುಖ ಅಂಶವೆಂದರೆ ನಾವು ಕೌಶಲ್ಯರಹಿತ ಕೆಲಸಗಾರರನ್ನು ಹೊಂದಿದ್ದೇವೆ ಮತ್ತು ನಮ್ಮಲ್ಲಿ ಯಾಂತ್ರಿಕೀಕರಣವು ತುಂಬಾ ಕಡಿಮೆ ಇದೆ ಸೈಟ್ ನಲ್ಲಿ ಕಾಂಕ್ರೀಟ್ ಬಗ್ಗೆ ಜ್ಞಾನದ ಕೊರತೆಯೂ ಇದೆ ಆಗಾಗ್ಗೆ ಸೈಟ್ನಲ್ಲಿ ಕಾಂಕ್ರೀಟ್ ತಂತ್ರಜ್ಞಾನವನ್ನು ಅರ್ಥಮಾಡಿಕೊಳ್ಳುವ ಶೇಕಡಾ 1 ರಷ್ಟು ಜನರು ಸಹ ಇಲ್ಲ ಎಂದು ನೀವು ಕಂಡುಕೊಳ್ಳುತ್ತೀರಿ ಇದು ಕಳಪೆ ಗುಣಮಟ್ಟದ ಕಾಂಕ್ರೀಟ್ಗಾಗಿ ಪರಿಪೂರ್ಣ ಪಾಕವಿಧಾನವಾಗಲಿದೆ ನಿರ್ಮಾಣದ ಸಮಯದಲ್ಲಿ ಮತ್ತೆ ಕಾಂಕ್ರೀಟ್concrete ಬಹಳ ಕಡಿಮೆ ಪ್ರಾಮುಖ್ಯತೆಯನ್ನು ನೀಡಿದೆ ಮಿಶ್ರಣ ವಿನ್ಯಾಸಕ್ಕಾಗಿ ನಿಗದಿಪಡಿಸಿದ ಸಮಯದ ಉದಾಹರಣೆಯನ್ನು ನಾನು ಹೇಳುತ್ತಿದ್ದೆ ಆಗಾಗ್ಗೆ ನೀವು ಕ್ಷೇತ್ರದಲ್ಲಿ ಕಾಂಕ್ರೀಟ್concrete ಗುಣಮಟ್ಟದ ನೈಜ ನಿಯಂತ್ರಣವನ್ನು ಫೋರ್ಮೆನ್ foremen ಅಥವಾ ನಿಜವಾಗಿಯೂ ಅರ್ಥವಾಗದ ಕಾರ್ಮಿಕರಂತಹ ಜನರಿಗೆ ಬಿಡಲಾಗಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಕಾಂಕ್ರೀಟ್concrete ಗುಣಲಕ್ಷಣಗಳ ಮಹತ್ವ ಏನು ಆದ್ದರಿಂದ ಕಳಪೆ ಕವರ್ ಕಳಪೆ ಸಂಕೋಚನ ಸಾಕಷ್ಟು ಕ್ಯೂರಿಂಗ್curing ಅನುಚಿತ ಮಿಶ್ರಣ ವಿನ್ಯಾಸ ಅಸಮರ್ಪಕ ದುರಸ್ತಿ ತಂತ್ರಗಳು ಮತ್ತು ಸೈಟ್ನಲ್ಲಿ ನಿಜವಾಗಿ ಸಂಭವಿಸಬಹುದಾದ ಸಮಸ್ಯೆಗಳ ಅಂತ್ಯವಿಲ್ಲದ ಪಟ್ಟಿ ಇದೆ ಆದ್ದರಿಂದ ನಿರ್ಮಾಣ ಕಾರ್ಮಿಕರು ಕೃಷಿಯ ನಂತರ ಭಾರತದ ಎರಡನೇ ಅತಿದೊಡ್ಡ ವಲಯವನ್ನು ರೂಪಿಸುತ್ತಾರೆ 50 ಮಿಲಿಯನ್ ಕಾರ್ಮಿಕರು ಕಳಪೆ ಕೌಶಲ್ಯ ಮಟ್ಟಗಳು ಮತ್ತು ಹೆಚ್ಚಾಗಿ ಶಿಕ್ಷಣವಿಲ್ಲ ಅವರು ಕೇವಲ ಅನುಭವವನ್ನು ಪಡೆಯುತ್ತಾರೆ ಮತ್ತು ಅದರೊಂದಿಗೆ ಅವರು ಸೈಟ್site ನಿಂದ ಸೈಟ್ siteಗೆ ಹೋಗುತ್ತಾರೆ ನಮ್ಮಲ್ಲಿ ನಿರಂತರವಾಗಿ ಬದಲಾಗುತ್ತಿರುವ ಕಾರ್ಯಪಡೆ ಇದೆ ಆದ್ದರಿಂದ ಕಾಂಕ್ರೀಟ್ ಗುಣಮಟ್ಟವನ್ನು ಖಾತರಿಪಡಿಸುವುದು ಒಂದು ದೊಡ್ಡ ಸವಾಲಾಗಿದೆ ಏಕೆಂದರೆ ಅವರು ಮುಂದಿನ ಯೋಜನೆಗೆ ತೆರಳಿದ ನಿರ್ದಿಷ್ಟ ಸಿಬ್ಬಂದಿಗೆ ನೀವು ತರಬೇತಿ ನೀಡುವ ಕ್ಷಣ ಅವರು ಒಂದು ಯೋಜನೆಯಲ್ಲಿ ಹೆಚ್ಚು ಸಮಯ ಉಳಿಯುವುದಿಲ್ಲ ಏಕೆಂದರೆ ವೇತನ ಕಡಿಮೆ ಇರುವುದರಿಂದ ಅವರು ಯಾವಾಗಲೂ ಅವರು ಹೆಚ್ಚು ಹೆಚ್ಚು ಪಡೆಯಬಹುದಾದ ಸ್ಥಳಗಳನ್ನು ಹುಡುಕುತ್ತಾರೆ ಕಾಂಕ್ರೀಟ್ ಗುಣಮಟ್ಟದಲ್ಲಿ ನಿಜವಾಗಿಯೂ ಸುಧಾರಣೆಯನ್ನು ಪಡೆಯಲು ಈಗ ಉದ್ಯೋಗಿಗಳಿಗೆ ಅಧಿಕಾರ ನೀಡುವುದು ಮತ್ತು ಅವರಿಗೆ ಶಿಕ್ಷಣವನ್ನು ನೀಡುವುದು ಸಂಪೂರ್ಣವಾಗಿ ಅವಶ್ಯಕವಾಗಿದೆ ಜನರು ದುರಸ್ತಿ ತತ್ವಗಳನ್ನು ಸರಿಯಾಗಿ ಅನ್ವಯಿಸದಿರುವ ಸಂದರ್ಭಗಳನ್ನು ನಾವು ಕೆಲವೊಮ್ಮೆ ಎದುರಿಸುತ್ತೇವೆ ಮತ್ತು ಹೆಚ್ಚು ಬಾಳಿಕೆ ಸಮಸ್ಯೆಗಳನ್ನು ಉಂಟುಮಾಡುತ್ತೇವೆ ಉದಾಹರಣೆಗೆ ಇದು ಅಮೋನಿಯಂ ಕ್ಲೋರೈಡ್ ಹ್ಯಾಂಡ್ಲಿಂಗ್ammonium chloride handling ಕಟ್ಟಡ ಮತ್ತು ಮೂಲತಃ ಅಮೋನಿಯಂ ಕ್ಲೋರೈಡ್ammonium chloride ಹೆಚ್ಚು ನಾಶಕಾರಿ ವಾತಾವರಣವನ್ನು ಉಂಟುಮಾಡುತ್ತದೆ ಈ ಕಟ್ಟಡವನ್ನು 1960 ರಲ್ಲಿ ನಿರ್ಮಿಸಲಾಯಿತು ಆ ಸಮಯದಲ್ಲಿ ಬಾಳಿಕೆ ಬಗ್ಗೆ ನಿಜವಾದ ತಿಳುವಳಿಕೆ ಇರಲಿಲ್ಲ ಇದನ್ನು 0 55 ಕ್ಕಿಂತ ಹೆಚ್ಚು ನೀರಿನಿಂದ ಸಿಮೆಂಟ್ ಅನುಪಾತಕ್ಕೆ ವಿನ್ಯಾಸಗೊಳಿಸಲಾಗಿದೆ ಈಗ ನಿಸ್ಸಂಶಯವಾಗಿ ನೀವು ಈ ರೀತಿಯ ಕಾಂಕ್ರೀಟ್ ಅನ್ನು ವಿನ್ಯಾಸಗೊಳಿಸುವಾಗ ನೀವು ನಿರ್ವಹಣೆಯನ್ನು ನೋಡಿಕೊಳ್ಳಬೇಕು ರಚನೆಯಲ್ಲಿ ಸಾಕಷ್ಟು ಉಪ್ಪು ಸೋರಿಕೆಗಳಿವೆ ನಿಸ್ಸಂಶಯವಾಗಿ ನಿರ್ವಹಣೆ ತುಂಬಾ ಕಳಪೆಯಾಗಿತ್ತು ಆದ್ದರಿಂದ ಎಲ್ಲಾ ಉಪ್ಪು ಕಾಂಕ್ರೀಟ್ ಹಾಳಾಗುವುದನ್ನು ಕೊನೆಗೊಳಿಸಿತು ಕಾಲಮ್ column ಸ್ವತಃ ಬಿರುಕುಗೊಳಿಸುವ ತೀವ್ರ ಚಿಹ್ನೆಗಳನ್ನು ತೋರಿಸುತ್ತಿರುವುದನ್ನು ನೀವು ನೋಡಬಹುದು ಮತ್ತು ಅದು ರಚನೆಗೆ ತುಂಬಾ ಒಳ್ಳೆಯದಲ್ಲ ಮತ್ತು ದುರಸ್ತಿ ಕಾರ್ಯತಂತ್ರವನ್ನು ಅಳವಡಿಸಲಾಗಿದ್ದು ಕಾಂಕ್ರೀಟ್ ಅನ್ನು ಮುಚ್ಚಿಡಲು ಪ್ಯಾಚಿಂಗ್ ಗಾರೆ ಬಳಸುವುದು ತುಕ್ಕು ಅವರು ನಿಜವಾಗಿಯೂ ತುಕ್ಕು ಸಮಸ್ಯೆಯನ್ನು ಸರಿಪಡಿಸಲಿಲ್ಲ ಆದರೆ ಅವರು ಅದನ್ನು ಪ್ಯಾಚಿಂಗ್ ಗಾರೆಗಳಿಂದ ಮುಚ್ಚಿದರು ಈಗ ಸ್ಪಷ್ಟವಾಗಿ ಸ್ವಲ್ಪ ಸಮಯದ ನಂತರ ತುಕ್ಕು ಮುಂದುವರೆಯಿತು ಮತ್ತು ಪ್ಯಾಚಿಂಗ್ ಗಾರೆ ಸರಳವಾಗಿ ಹೊರಬಂದಿತು ಆದ್ದರಿಂದ ತುಕ್ಕು ಮುಂತಾದ ಸಮಸ್ಯೆಯ ಬಗ್ಗೆ ಅನುಚಿತ ತಿಳುವಳಿಕೆ ಇದೆ ಮತ್ತು ಸಮಸ್ಯೆಗೆ ಪರಿಹಾರವನ್ನು ಪ್ರಸ್ತಾಪಿಸುವ ಬದಲು ಸಮಸ್ಯೆಯನ್ನು ಮುಚ್ಚಿಹಾಕಲು ಪ್ರಯತ್ನಿಸುತ್ತಿದೆ ಆದ್ದರಿಂದ ಆಗಾಗ್ಗೆ ಇದು ನಮ್ಮ ಹೆಚ್ಚಿನ ನಿರ್ಮಾಣ ಯೋಜನೆಗಳಲ್ಲಿ ನಾವು ನೋಡುವ ಒಂದು ರೀತಿಯ ಪರಿಸ್ಥಿತಿ ಪ್ಲಾಸ್ಟಿಕ್ ಕುಗ್ಗುವಿಕೆಯಂತಹ ಇತರ ಸಮಸ್ಯೆಗಳೂ ಹೆಚ್ಚುತ್ತಿವೆ ನಾವು ಕಾಂಕ್ರೀಟ್ನಲ್ಲಿ ಪೂರಕ ಸಿಮೆಂಟಿಂಗ್ ಸೇರ್ಪಡೆಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದೇವೆ ಮತ್ತು ಮುಂಜಾನೆ ಸಮಯದಲ್ಲಿ ನಾವು ಕಾಂಕ್ರೀಟ್ ಬಗ್ಗೆ ಕಾಳಜಿ ವಹಿಸದಿದ್ದರೆ ನಾವು ಪ್ಲಾಸ್ಟಿಕ್plastic ಕುಗ್ಗುವಿಕೆ ಕ್ರ್ಯಾಕಿಂಗ್cracking ನೀವು ಹೆಚ್ಚಿನ ಸಿಮೆಂಟೀಯಸ್ cementitious ವಿಷಯಗಳನ್ನು ಹೊಂದಿರುವಾಗ ಉಷ್ಣದ ಪರಿಣಾಮಗಳನ್ನು ಹೊಂದಬಹುದು ಏಕೆಂದರೆ ಇಂದು ಶಕ್ತಿಯ ಅಗತ್ಯತೆಗಳು ತುಂಬಾ ಹೆಚ್ಚು ಮತ್ತು ಹೆಚ್ಚು ವಿನ್ಯಾಸಗೊಳಿಸಲಾಗಿದೆ ಪ್ರಿಸ್ಕ್ರಿಪ್ಟಿವ್ ವಿಶೇಷಣಗಳ ಕಾರಣ ಕಾಂಕ್ರೀಟ್ ಕೆಲವೊಮ್ಮೆ ನೀವು ಉದ್ಯೋಗ ತಾಣಗಳಾದ ಎಂ 20 ಗೆ ಹೋದರೆ ನೀವು ನೋಡುತ್ತೀರಿ ಎಂ 25 ಕಾಂಕ್ರೀಟ್ ಕೆಲವೊಮ್ಮೆ ಘನ ಮೀಟರ್ಗೆ 400 ಕಿಲೋ ಗ್ರಾಂಗಳಷ್ಟು ಸಿಮೆಂಟ್ ವಿಷಯಗಳನ್ನು ಹೊಂದಿರಬಹುದು ಅದು ಸಿಮೆಂಟ್ನ ಸಂಪೂರ್ಣ ತ್ಯಾಜ್ಯ ಎಂದು ನೀವು ಉಹಿಸಬಹುದು ಮತ್ತು ಸಿಮೆಂಟ್ ಮಿಶ್ರಣದ ಅಸಾಮರಸ್ಯತೆಯು ಮತ್ತೆ ಒಂದು ಪ್ರಮುಖ ಸಮಸ್ಯೆಯಾಗಿದೆ ಏಕೆಂದರೆ ಆಗಾಗ್ಗೆ ನಾವು ವಿವಿಧ ಬ್ರಾಂಡ್ಗಳ ಸಿಮೆಂಟ್ನ ಕಾರ್ಯಕ್ಷಮತೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಹೊಂದಿದ್ದೇವೆ ಅದು ಒಂದೇ ದರ್ಜೆಗೆ ಸಂಬಂಧಿಸಿರಬಹುದು ಮತ್ತು ನೀವು ಲಭ್ಯವಿರುವ ದೊಡ್ಡ ಪ್ರಮಾಣದ ಸೇರ್ಪಡೆಗಳನ್ನು ಹೊಂದಿರುವಿರಿ ಕೆಲವೊಮ್ಮೆ ನೀವು ನಿಜವಾಗಿಯೂ ಮಾಡಬೇಕು ನೀವು ಅವುಗಳನ್ನು ಕಾಂಕ್ರೀಟ್ ನಲ್ಲಿ ಚೆನ್ನಾಗಿ ಬಳಸುವ ಮೊದಲು ಇವುಗಳನ್ನು ಸರಿಯಾಗಿ ಪರೀಕ್ಷಿಸಿ ಹಾಗಾದರೆ ಬಾಳಿಕೆ ವಿನ್ಯಾಸಕ್ಕಾಗಿ ಮುಂದಿನ ದಾರಿ ಯಾವುದು ಬಾಳಿಕೆ ಮತ್ತು ಮಾನ್ಯತೆ ತರಗತಿಗಳಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ನಿರ್ಮಾಣ ಯೋಜನೆಗಳಿಗೆ ಮಾರ್ಗದರ್ಶಿ ಸೂತ್ರಗಳು ಮತ್ತು ಮಾದರಿ ವಿವರಣೆಯು ಹೆಚ್ಚು ಪ್ರಸ್ತುತವಾಗಬೇಕಿದೆ ಮತ್ತು ಅಂತಿಮವಾಗಿ ಸ್ಥಳೀಯ ಸಾಮಗ್ರಿಗಳೊಂದಿಗೆ ಬಾಳಿಕೆ ನಿಯತಾಂಕಗಳ ಡೇಟಾಬೇಸ್ ಅಗತ್ಯವಾಗಿರುತ್ತದೆ ಏಕೆಂದರೆ ಅಂತಿಮವಾಗಿ ಈ ಸೀಮಿತಗೊಳಿಸುವ ಮೌಲ್ಯಗಳು ರಚನೆಯ ನೈಜ ಕಾರ್ಯಕ್ಷಮತೆಗೆ ಅರ್ಥವಾಗುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ದೇಶದಲ್ಲಿ ನಮ್ಮಲ್ಲಿರುವ ಸಾಮಗ್ರಿಗಳೊಂದಿಗೆ ದೊಡ್ಡ ಡೇಟಾಬೇಸ್ ಇದ್ದಾಗ ಮಾತ್ರ ಸಾಧ್ಯ ಆದ್ದರಿಂದ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹೆಚ್ಚಿನ ಪತ್ರಿಕೆಗಳನ್ನು ಓದಬಹುದು ಆದ್ದರಿಂದ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹೆಚ್ಚಿನ ಪತ್ರಿಕೆಗಳನ್ನು ಓದಬಹುದು ಪ್ರವೇಶಸಾಧ್ಯತೆಯ ದೃಷ್ಟಿಯಿಂದ ನಾನು ಇಲ್ಲಿ ಆವರಿಸಿರುವ ವಿಷಯ ಮತ್ತು ಕಾಂಕ್ರೀಟ್ ಬಾಳಿಕೆ ವ್ಯಾಖ್ಯಾನಿಸುವಲ್ಲಿ ಅದರ ಪಾತ್ರವು ಸಲ್ಫೇಟ್ ದಾಳಿ ತುಕ್ಕು ಮುಂತಾದ ಇತರ ಬಾಳಿಕೆ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ನಿರ್ಣಾಯಕವಾಗಿರುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಿಮ್ಮ ಗಮನಕ್ಕೆ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು